ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿಯಲ್ಲಿನ ವಾಸ್ತುಶಿಲ್ಪ ಮತ್ತು ಯೋಜನಾ ವಿಭಾಗದ ಅಧ್ಯಾಪಕ ಇಂದು ನಾವು ಅಪಾಯದಲ್ಲಿ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ ಆದ್ದರಿಂದ ಇಂದು ನಾವು ಸೈದ್ಧಾಂತಿಕ ಘಟಕದ ಜೊತೆಗೆ ಅದರ ಪರಿಣಾಮಗಳು ವಿವಿಧ ರೀತಿಯ ಉದಾಹರಣೆಗಳೊಂದಿಗೆ ಪ್ರಾಯೋಗಿಕ ಪರಿಣಾಮಗಳು ಮತ್ತು ವಾಸ್ತುಶಿಲ್ಪವು ಒಂದು ಡೊಮೇನ್ನಂತೆ ಸಿದ್ಧಾಂತದೊಂದಿಗೆ ಹೇಗೆ ಆಲೋಚಿಸುತ್ತಿದೆ ಎಂಬುದರ ಕುರಿತು ಚರ್ಚಿಸಲಿದ್ದೇವೆ ಮತ್ತು ವಿಶೇಷವಾಗಿ ವಿಪತ್ತು ನಂತರದ ಚೇತರಿಕೆ ಅಭ್ಯಾಸದಲ್ಲಿ ಚರ್ಚಿಸಲಿದ್ದೇವೆ ವಿಪತ್ತು ಸಂಭವಿಸಿದಾಗಲೆಲ್ಲಾ ನಾವು ಜನರ ಜೀವನಕ್ಕೆ ಮಾತ್ರವಲ್ಲದೆ ಅವರ ಆಸ್ತಿಗಳಿಗೆ ನಾಗರಿಕ ಕಟ್ಟಡಗಳಿಗೆ ಧಾರ್ಮಿಕ ಕಟ್ಟಡಗಳಿಗೆ ಸಮುದಾಯಗಳ ಸಾಂಸ್ಕೃತಿಕ ಪರಂಪರೆಗೆ ದೊಡ್ಡ ನಷ್ಟವನ್ನು ಎದುರಿಸುತ್ತೇವೆ ಉದಾಹರಣೆಗೆ ಈ ಛಾಯಾಚಿತ್ರದಲ್ಲಿ ನೀವು ನೋಡುತ್ತಿರುವುದು ನೇಪಾಳದ ದರ್ಬಾರ್ ಸ್ಕ್ವೇರ್ ಇತ್ತೀಚಿನ ನೇಪಾಳದ ಭೂಕಂಪ ಮತ್ತು ಯುನೆಸ್ಕೋ ಪರಂಪರೆಯ ಅಡಿಯಲ್ಲಿರುವ ಅನೇಕ ಐತಿಹಾಸಿಕ ಕಟ್ಟಡಗಳು ನೆಲಸಮವಾಗಿವೆ ಈ ಐತಿಹಾಸಿಕ ಕಟ್ಟಡಗಳ ಪುನರ್ನಿರ್ಮಾಣದಲ್ಲಿ ಈಗ ಸಾಕಷ್ಟು ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಈ ಸ್ಥಳವನ್ನು ಭಕ್ತಪುರ ಎಂದು ಕರೆಯಲಾಗುತ್ತದೆ ಇದನ್ನು ಕಠ್ಮಂಡುವಿನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದಲ್ಲಿ ಪಟ್ಟಿ ಮಾಡಲಾಗಿದೆ ಇದು 12 ಮತ್ತು 18 ನೇ ಶತಮಾನಗಳಿಗೆ ಹೋಗುತ್ತದೆ ಅಲ್ಲಿ ಈ ನಿರ್ದಿಷ್ಟ ಚೌಕವನ್ನು ಸಾಂಪ್ರದಾಯಿಕವಾಗಿ ಪಟ್ಟಾಭಿಷೇಕ ಸಮಾರಂಭಗಳಿಗೆ ಮತ್ತು ಧಾರ್ಮಿಕ ಉತ್ಸವಗಳಿಗೆ ಬಳಸಲಾಗುತ್ತಿತ್ತು ಮತ್ತು ಅನೇಕ ವಸತಿ ಕಟ್ಟಡಗಳು ಹಾನಿಗೊಳಗಾದವು ಆದ್ದರಿಂದ ಅದರ ಆಶ್ರಯ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಕಳೆದುಹೋದ ಪರಂಪರೆಯನ್ನು ಪುನರ್ನಿರ್ಮಿಸಲು ಪುನರ್ನಿರ್ಮಾಣದ ಅವಶ್ಯಕತೆಯಿದೆ ಅದೇ ರೀತಿ 2003 ರಲ್ಲಿ ಇರಾನ್ನಲ್ಲಿ ಬಾಮ್ ಭೂಕಂಪನವು ನೀವು ಇಲ್ಲಿ ನೋಡಬಹುದು ಭೂಕಂಪದ ಮೊದಲು ಮತ್ತು ನಂತರ ನೀವು ಇಲ್ಲಿ ನೋಡಬಹುದಾದದ್ದು ಒಂದು ದೊಡ್ಡ ಉರುಳಿಸುವಿಕೆಯಾಗಿದೆ ನೀವು ಕಲ್ಲುಮಣ್ಣು ಕಲ್ಲುಗಳನ್ನು ನೋಡಬಹುದು ನನ್ನ ಅರ್ಥ ಇಡೀ ಕಲ್ಲುಮಣ್ಣು ಐತಿಹಾಸಿಕ ಸ್ಥಳದಲ್ಲಿ ಬಿದ್ದಿದೆ ನಿಮಗೆ ತಿಳಿದಿರುವಂತೆ ಪ್ರತಿಯೊಂದು ಸ್ಮಾರಕವು ಮೌಲ್ಯಯುತವಾಗಿದೆ ಅಥವಾ ಅದರ ಪ್ರತಿಯೊಂದು ಕಟ್ಟಡವು ವ್ಯಾಪಾರಿಗಳ ಮಾಲೀಕರಾಗಲಿ ಅಂದರೆ ವ್ಯಾಪಾರಿಗಳ ಮನೆ ಅಥವಾ ಅದು ಯಾವುದೇ ನಾಗರಿಕ ಕಟ್ಟಡ ಅಥವಾ ಅದು ಯಾವುದೇ ಕೋಟೆಯಾಗಿರಲಿ ಈ ಇಡೀ ಪ್ರಕ್ರಿಯೆಯನ್ನು ಪುನರ್ನಿರ್ಮಿಸಲು ಸುಮಾರು ಒಂದು ದಶಕಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿತು ಆದ್ದರಿಂದ ಅದರ ಐತಿಹಾಸಿಕ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಅದರ ಭೌತಿಕತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದರ ಐತಿಹಾಸಿಕ ಸಮಗ್ರತೆಯೊಂದಿಗೆ ಮತ್ತು ಅದರ ಐತಿಹಾಸಿಕ ಸನ್ನಿವೇಶದಲ್ಲಿ ಮತ್ತೆ ಪ್ರತಿಬಿಂಬಿಸಲು ಇದು ಬಹಳ ಸಮಯ ಬೇಕಾಗುತ್ತದೆ ವಾಸ್ತುಶಿಲ್ಪಿಗಳು ಸಾಂಸ್ಕೃತಿಕ ಸಂಯೋಜನೆಗಳಲ್ಲಿ ಕೆಲಸ ಮಾಡುವಾಗ ವಿಶೇಷವಾಗಿ ವಿಪತ್ತು ನಂತರದ ಚೇತರಿಕೆಗೆ ಇದು ಒಂದು ದೊಡ್ಡ ಸವಾಲಾಗಿದೆ ಇಲ್ಲಿರುವಂತೆ ನೀವು ಆಸ್ತಿಗಳ ಪಟ್ಟಿಯನ್ನು ನೋಡಬಹುದು ಯಾವುದು ರಾಜ್ಯ ಆಸ್ತಿಗಳು ಅಥವಾ ಖಾಸಗಿ ಆಸ್ತಿಗಳು ಮತ್ತು ಅದು ಸಿಟಾಡೆಲ್ ಆಗಿರಲಿ ಅದು ನಿವಾಸಿಯಾಗಲಿ ಅದು ಮಸೀದಿಯಾಗಲಿ ಅಥವಾ ಧಾರ್ಮಿಕ ಕಟ್ಟಡಗಳಾಗಲಿ ಮತ್ತು ರಾಷ್ಟ್ರೀಯ ಪರಂಪರೆಯ ಅಡಿಯಲ್ಲಿ ಪಟ್ಟಿ ಮಾಡಲಾಗಿರುವ ಈ ಭೂಕಂಪದಿಂದ ಹಾನಿಯಾಗಿದೆ ತದನಂತರ ಜರ್ಮನ್ NGO ಗಳ ವಿವಿಧ ಸಂಸ್ಥೆಗಳ ಇತ್ತೀಚಿನ ಪ್ರಯತ್ನಗಳು ಪುನರ್ನಿರ್ಮಾಣಕ್ಕೆ ಮುಂದೆ ಬಂದವು ಮತ್ತು ಇರಾನ್ ಸರ್ಕಾರ ಮತ್ತು ಜರ್ಮನ್ ಭಾಗಗಳ ನಡುವೆ ಒಂದು ರೀತಿಯ ಸಹಯೋಗವಿದೆ ಮಣ್ಣಿನ ಇಟ್ಟಿಗೆ ಕೆಲಸದಿಂದ ವ್ಯಾಪಾರಿಗಳ ಮನೆಯನ್ನು ಪುನರ್ನಿರ್ಮಿಸಲಾಗಿರುವ ಕೆಲವು ಉದಾಹರಣೆಗಳಂತೆ ಅವರು ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಅವರು ಒಂದು ರೀತಿಯ ಫೈಬರ್ ಬಲವರ್ಧನೆಳನ್ನು ಸಹ ಬಳಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಭೂಕಂಪನ್ದಿಂದ ಉಳಿಸಬಲ್ಲ ಪರ್ಯಾಯ ವಸ್ತುಗಳನ್ನು ನೋಡುತ್ತಾರೆ ಆದ್ದರಿಂದ ಅವರು ನಿಜವಾಗಿಯೂ ಈ ಗೋಡೆಗಳನ್ನು ಹೇಗೆ ನಿರ್ಮಿಸುತ್ತಿದ್ದಾರೆ ಮತ್ತು ಆರ್ಚರ್ ಗೋಡೆಗಳು ಇವುಗಳು ಏಕೆಂದರೆ ನೀವು ಅದೇ ರೂಪವನ್ನು ಮರಳಿ ಪಡೆಯಬೇಕಾಗಿರುವುದರಿಂದ ನೀವು ಮೊದಲು ಯಾವ ರೀತಿಯ ಪರ್ಯಾಯ ವಸ್ತುಗಳನ್ನು ಸಂಗ್ರಹಿಸಬೇಕು ಎಂದು ನಿಮಗೆ ತಿಳಿದಿದೆ ಮತ್ತು ನುರಿತ ಕಾರ್ಮಿಕ ನಾವು ಅವರಿಗೆ ಹೇಗೆ ತರಬೇತಿ ನೀಡಬಹುದು ಮತ್ತು ಸಂರಕ್ಷಣೆ ಮಾಡಬಹುದು ಅದು ಕೇವಲ ಸಂರಕ್ಷಣೆ ಅಥವಾ ಪುನರ್ನಿರ್ಮಾಣ ಅಥವಾ ಪುನಃಸ್ಥಾಪನೆ ಪ್ರಕ್ರಿಯೆ ಮಾತ್ರವಲ್ಲ ನಾವು ಇದನ್ನು ಒಂದು ರೀತಿಯ ಸಂರಕ್ಷಣಾ ಯೋಜನೆ ಎಂದು ಕರೆಯಬಹುದು ಇದು ಪುನಃಸ್ಥಾಪನೆ ಪುನರ್ನಿರ್ಮಾಣದ ಅಂಶಗಳಿಗೆ ಹೋಗಬಹುದಾದ ಈ ಎಲ್ಲಾ ಘಟಕಗಳ ದೊಡ್ಡ ಛತ್ರಿಯಾಗಿದೆ ಮತ್ತು ಈ ನಿರ್ದಿಷ್ಟ ಪರಂಪರೆ ರಚನೆ ಯಾವುದು ಎಂದು ನಿಮಗೆ ತಿಳಿದಿರುವ ಉತ್ಪನ್ನದ ಸತ್ಯಾಸತ್ಯತೆಯನ್ನು ನಾವು ನಿಭಾಯಿಸುತ್ತೇವೆ ಮತ್ತು ಅದು ಹೇಗೆ ಮಹೋನ್ನತ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ನಾವು ಅಂತಹ ರೀತಿಯ ಸಂರಕ್ಷಣಾ ಕಾರ್ಯಗಳನ್ನು ಮಾಡುವಾಗ ಅದನ್ನು ಹೇಗೆ ಪ್ರತಿಬಿಂಬಿಸಬಹುದು ಆದ್ದರಿಂದ ವಿಪತ್ತು ಪೀಡಿತ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ವ್ಯವಹರಿಸುವ ನಮ್ಮ ನಿಯಮಿತ ಆಶ್ರಯ ಮತ್ತು ವಸತಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಇವು ಕೆಲವು ಸವಾಲುಗಳಾಗಿವೆ ಸ್ಥಳ ಮತ್ತು ಗುರುತಿನ ಸ್ಥಳ ಮತ್ತು ಸ್ಥಳವನ್ನು ಗುರುತಿಸುವಿಕೆಯೊಂದಿಗೆ ನಾವು ವ್ಯವಹರಿಸುತ್ತೇವೆ ಇದರ ಬಗ್ಗೆ ಸ್ವಲ್ಪ ಮಾತನಾಡೋಣ ಮತ್ತು ಸಮಾನಾಂತರ ಆಗಿ ಸ್ಥಳದ ಪರಿಕಲ್ಪನೆಗಳು ಮತ್ತು ಅದರ ಗುರುತಿನ ಬಗ್ಗೆ ನಾನು ಚರ್ಚಿಸಲು ಬಯಸುತ್ತೇನೆ ನಾವು ಸ್ಥಳದ ಬಗ್ಗೆ ಮಾತನಾಡುವಾಗ ಭೂಗೋಳಶಾಸ್ತ್ರಜ್ಞರು ಮಾನವಶಾಸ್ತ್ರಜ್ಞರು ಸಮಾಜಶಾಸ್ತ್ರಜ್ಞರು ಸ್ಥಳವು ಪ್ರಾದೇಶಿಕ ಪ್ರವೃತ್ತಿ ಎಂದು ಅವರು ವಾದಿಸುತ್ತಾರೆ ಇದು ಒಂದು ಗಡಿಯಾಗಿದ್ದು ಅಲ್ಲಿ ವ್ಯಕ್ತಿಯು ಸುರಕ್ಷಿತ ಆರಾಮದಾಯಕವೆಂದು ಭಾವಿಸುತ್ತಾನೆ ಇದು ಒಂದು ರೀತಿಯ ಬದುಕುಳಿಯುವ ಪ್ರವೃತ್ತಿ ಕೂಡ ಇದನ್ನು ಸಾಮಾನ್ಯವಾಗಿ ಲ್ಯಾಟಿಟುಡ್ ಮತ್ತು ಲಾಂಗಿಟುಡ್ನಿಂದ ಭೌಗೋಳಿಕ ಸ್ಥಳದೊಂದಿಗೆ ಕರೆಯಲಾಗುತ್ತದೆ ಮತ್ತು ಇದು ಅದರ ವಸ್ತು ರೂಪದ ಮೂಲಕವೂ ಪ್ರತಿಫಲಿಸುತ್ತದೆ ಮತ್ತು ಇದು ಭೌತಿಕ ಲಕ್ಷಣಗಳು ಬೆಟ್ಟದ ವಾಸ್ತುಶಿಲ್ಪವಾಗಲಿ ಕರಾವಳಿ ವಾಸ್ತುಶಿಲ್ಪವಾಗಲಿ ಅದರ ನೈಸರ್ಗಿಕ ಸೆಟ್ಟಿಂಗ್ಗಳ ಮೂಲಕವಾಗಲಿ ಮತ್ತು ನಿರ್ಮಿತ ಪರಿಸರಗಳಾಗಲಿ ಹೆಚ್ಚು ಮುಖ್ಯವಾಗಿ ಜನರು ಅಥವಾ ಸಮುದಾಯಗಳು ಅವುಗಳಲ್ಲಿ ಹೂಡಿಕೆ ಮಾಡುವ ಅರ್ಥಗಳು ಮತ್ತು ಮೌಲ್ಯಗಳೊಂದಿಗೆ ಈ ಸ್ಥಳವು ಸಂಬಂಧಿಸಿದೆ ಆದ್ದರಿಂದ ಇಲ್ಲಿಂದಲೇ ಗುರುತು ಬರುತ್ತದೆ ಅನೇಕ ಭೌಗೋಳಿಕ ತಜ್ಞರು ಸ್ಥಳದ ಬಗ್ಗೆ ಮಾತನಾಡುವುದು ಒಂದು ಸಾಮಾಜಿಕ ರಚನೆಯಾಗಿದೆ ಡೋರೀನ್ ಮಾಸ್ಸಿ ಅದರ ಬಗ್ಗೆ ಮಾತನಾಡುವುದು ಒಂದು ಸಾಮಾಜಿಕ ರಚನೆ ಮತ್ತು ನಾವು ಸಕ್ರಿಯವಾಗಿ ಸ್ಥಳಗಳನ್ನು ತಯಾರಿಸುತ್ತೇವೆ ಮತ್ತು ನಮ್ಮ ಸ್ಥಳದ ಕಲ್ಪನೆಗಳು ನಾವು ವಾಸಿಸುವ ಸಮಾಜದ ಉತ್ಪನ್ನಗಳಾಗಿವೆ ವಿದ್ಯಾರ್ಥಿಗಳಿಗೆ ಅರ್ಥಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆ ನಿಮ್ಮಲ್ಲಿ ಕ್ಯಾಸ್ಟ್ ಅವೇ ಚಲನಚಿತ್ರವನ್ನು ನೋಡಿದ್ದೀರಿ ಎಂದು ಭಾವಿಸುತ್ತೇನೆ ಅಲ್ಲಿ ಟಾಮ್ ಹ್ಯಾಂಕ್ಸ್ ಕೊರಿಯಾ ವ್ಯಕ್ತಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮತ್ತು ಕೊರಿಯಾ ವಿಮಾನದಲ್ಲಿದ್ದಾಗ ಅವರು ವಿಮಾನದಲ್ಲಿ ಅಪಘಾತಕ್ಕೀಡಾದರು ಮತ್ತು ಅವನು ಒಬ್ಬ ಒಂಟಿಯಾಗಿ ಬದುಕುಳಿದವನು ಅವನು ದ್ವೀಪವೊಂದರಲ್ಲಿ ತನ್ನನ್ನು ಕಂಡುಕೊಳ್ಳುತ್ತಾನೆ ಅದು ಆ ದ್ವೀಪಕ್ಕೆ ಯಾರೂ ಹೋಗಲಿಲ್ಲ ಮತ್ತು ಇಡೀ ಕಥೆಯು ಅವನು 4 ವರ್ಷಗಳ ಕಾಲ ಆ ಸ್ಥಳದಲ್ಲಿ ಹೇಗೆ ವಾಸಿಸುತ್ತಾನೆ ಎಂಬುದರ ಬಗ್ಗೆಯಾಗಿತ್ತು ಸುಸಂಸ್ಕೃತ ವ್ಯಕ್ತಿಯು ತನಗಾಗಿ ಬೆಂಕಿಯನ್ನು ಉಂಟುಮಾಡಿದಾಗ ಅವನು ಹೊಂದಿದ್ದ ಉತ್ಸಾಹವನ್ನು ನೋಡಿ ಆದ್ದರಿಂದ ಅವನು ಬೇಟೆಗಾರನಾಗುತ್ತಾನೆ ಅವನು ತನ್ನ ಮನೆಯಾಗುತ್ತಾನೆ ಅವನು ತನ್ನದೇ ಆದ ಸ್ಥಳವನ್ನು ಮಾಡುತ್ತಾನೆ ಕಳೆದ 4 ವರ್ಷಗಳಿಂದ ಅವನು ತನ್ನ ಸ್ವಂತ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾನೆ ಅವನು ತನ್ನದೇ ಆದ ಸ್ಥಳ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾನೆ ಒಂದು ದಿನ ಅವನು ತೀರದಿಂದ ಒಂದು ಸಣ್ಣ ಆಹಾರ ಪ್ಯಾಕೆಟ್ ವಿತರಣೆಯನ್ನು ಪಡೆಯುತ್ತಾನೆ ಅದು ನಿಜವಾಗಿ ತೀರದಿಂದ ತೇಲುತ್ತದೆ ಅದು ಬಹುಶಃ ಅದೇ ಅಪಘಾತದಿಂದ ಆಗಿರಬಹುದು ಮತ್ತು ನಂತರ ಅವನು ಒಂದು ಸಣ್ಣ ಫುಟ್ಬಾಲ್ ಅನ್ನು ಕಂಡುಕೊಳ್ಳುತ್ತಾನೆ ಮತ್ತು ಅವನು ಅದನ್ನು ವಿಲ್ಸನ್ ಎಂದು ಹೆಸರಿಸುತ್ತಾನೆ ಮತ್ತು ವಿಲ್ಸನ್ ಆ ದ್ವೀಪದಲ್ಲಿದ್ದ ತನಕ ಅವನಿಗೆ ಒಂದು ಕಂಪನಿಯಾಗುತ್ತಾನೆ ಇಲ್ಲಿ ಅವನು ಮಾತನಾಡುತ್ತಾನೆ ಅವನು ವಿಲ್ಸನ್ ಬಗ್ಗೆ ಕಾಳಜಿ ವಹಿಸುತ್ತಾನೆ ಅವನು ವಿಲ್ಸನ್ ಬಗ್ಗೆ ಮಾತನಾಡುತ್ತಾನೆ ಅವನು ವಿಲ್ಸನ್ ಜೊತೆ ಮಾತಾಡುತ್ತಾನೆ ಅವನು ತನ್ನ ನೋವನ್ನು ಹಂಚಿಕೊಳ್ಳುತ್ತಾನೆ ಕೋಪವನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಾನೆ ಆದ್ದರಿಂದ ಇಲ್ಲಿ ಅದು ಕೇವಲ ಆಹಾರಕ್ಕಾಗಿ ಅಥವಾ ಆಶ್ರಯಕ್ಕಾಗಿ ಮಾತ್ರವಲ್ಲ ಮನುಷ್ಯನು ಇತರ ವ್ಯಕ್ತಿಯೊಂದಿಗೆ ಸೇರಿಕೊಳ್ಳುವುದನ್ನು ಹೇಗೆ ಅರ್ಥೈಸಿಕೊಳ್ಳುತ್ತಾನೆಂದರೆ ಅದು ಜೀವಿಯಲ್ಲ ಆದರೆ ಅವನು ಇನ್ನೂ ಕೆಲವು ಬಾಂಧವ್ಯವನ್ನು ಮಾಡುತ್ತಾನೆ ಅವನು ಇಲ್ಲಿ 4 ವರ್ಷಗಳ ಕಾಲ ವಾಸಿಸುತ್ತಾನೆ ಮತ್ತು ನಂತರ ಒಂದು ದಿನ ಅವನು ಕೋಪಗೊಳ್ಳುತ್ತಾನೆ ಮತ್ತು ಅವನು ಆ ವಿಲ್ಸನ್ನನ್ನು ಹೊರಗೆ ಎಸೆಯುತ್ತಾನೆ ನಂತರ 4 ವರ್ಷಗಳ ನಂತರ ಅವನು ಮತ್ತೆ ಮನೆಗೆ ಹಿಂದಿರುಗುವ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ ಆ ರಾತ್ರಿ ಅವನು ಕೋಪದಿಂದ ವಿಲ್ಸನ್ನನ್ನು ಹೊರಗೆ ಎಸೆದಾಗ ಅವನು ಮತ್ತೆ ಹಿಂತಿರುಗಿ ವಿಲ್ಸನ್ನನ್ನು ಹುಡುಕುತ್ತಾನೆ ಆದ್ದರಿಂದ ನಿಮಗೆ ತಿಳಿದಿರುವ ಪ್ರೀತಿ ಮತ್ತು ಭಾವನೆಗಳೆರಡೂ ಒಂದು ಅನುಕ್ರಮದಲ್ಲಿ ಆಡುತ್ತವೆ ಮತ್ತು ಅವನು ಸಣ್ಣ ದೋಣಿಯಲ್ಲಿ ಮುಖ್ಯ ಭೂಮಿಗೆ ಹಿಂದಿರುಗುವಾಗ ಒಂದು ದೊಡ್ಡ ಚಂಡಮಾರುತ ಬರುತ್ತದೆ ಮತ್ತು ಅಂತಿಮವಾಗಿ ಅವನು ತನ್ನ ವಿಲ್ಸನ್ನನ್ನು ಕಳೆದುಕೊಳ್ಳುತ್ತಾನೆ ಹಾಗಾಗಿ ಇಲ್ಲಿ ನಾನು ಹೇಳಲು ಬಯಸುವುದು ಮನುಷ್ಯನು ಬಹಳಷ್ಟು ಭಾವನೆಗಳೊಂದಿಗೆ ಅದರ ಮೌಲ್ಯಗಳೊಂದಿಗೆ ಹೊಂದಿಕೊಂಡಿದ್ದಾನೆ 4 ವರ್ಷಗಳ ಚೆಂಡು ಅವನಿಗೆ ಒಂದು ಅರ್ಥವನ್ನು ನೀಡಿದೆ ನಾವು ಇಲ್ಲದೆ ಸ್ಥಳಗಳು ಅಸ್ತಿತ್ವದಲ್ಲಿಲ್ಲ ಆದರೆ ಅಷ್ಟೇ ಮುಖ್ಯವಾಗಿ ಸ್ಥಳಗಳಿಲ್ಲದೆ ನಾವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲವೆಂದು ಸ್ಯಾಕ್ ಮಾತನಾಡುತ್ತಾರೆ ನನ್ನ ಪ್ರಯಾಣವು ಪ್ರಾರಂಭವಾದ ಕೆಲವು ವಿಪತ್ತು ನಂತರದ ಅನುಭವಗಳಂತೆ ಬಲಬದಿಯಲ್ಲಿ ಲಾತೂರ್ ಭೂಕಂಪನವಿದೆ ಗುಜರಾತ್ ಭೂಕಂಪ ಜಿಯೋಡೆಸಿಕ್ ಗುಮ್ಮಟಗಳಲ್ಲಿ ಚೇತರಿಕೆ ಇದೆ ವಿಪತ್ತಿನ ನಂತರದ ಸಂದರ್ಭವು ಯಾವಾಗಲೂ ಫಲಾನುಭವಿಗಳಿಗೆ ಮತ್ತು ಪೂರೈಕೆದಾರರಿಗೆ ತತ್ಕ್ಷಣದ ಅವಶ್ಯಕವಾಗಿದೆ ಅವರಿಗೆ ಒದಗಿಸುವುದು ಇದು ಬಹಳ ಅವಶ್ಯಕವಾಗಿದೆ ಏಕೆಂದರೆ ಅವರಿಗೆ ಮನೆಗಳನ್ನು ಕಳೆದುಕೊಂಡಿರುವ ಜನರಿಗೆ ಅವರು ಸಹಾಯ ಹಸ್ತ ನೀಡಬೇಕಾಗಿರುವುದು ಆ ರೀತಿಯ ಒತ್ತಡದ ಪರಿಸ್ಥಿತಿಗಾಗಿ ಅವರು ತಮ್ಮ ಕುಟುಂಬಗಳಿಗೆ ಆಶ್ರಯ ನೀಡುವ ಅವಶ್ಯಕತೆಯಿದೆ ಜನರು ಉಚಿತವಾಗಿ ಏನು ಸಿಗುತ್ತದೆಯೋ ಅದನ್ನು ಅಥವಾ ಯಾವುದನ್ನಾದರೂ ಸ್ವೀಕರಿಸಲು ಒಲವು ತೋರುತ್ತಾರೆ ಈ ರೀತಿ ಲಾತೂರ್ನಲ್ಲಿ ಕೊನೆಗೊಂಡಿತು ಇಂದಿಗೂ ಅನೇಕ ಮನೆಗಳು 20 ವರ್ಷಗಳಿಗಿಂತಲೂ ಹೆಚ್ಚು ಸಮಯದವರೆಗೂ ಖಾಲಿಯಾಗಿವೆ ಆದರೆ ಇನ್ನೂ ಅನೇಕ ಮನೆಗಳನ್ನು ಕೈಬಿಡಲಾಗಿದೆ ಎಂದು ನೀವು ಕಂಡುಕೊಂಡಿದ್ದೀರಿ ಈಗ ಈ ಪರಿಸ್ಥಿತಿಯು ನಮ್ಮಲ್ಲಿ ಯಾವ ರೀತಿಯ ವಸತಿ ಬೇಡಿಕೆಯಿದೆ ಎಂಬ ಸಂವಾದವಾಗಿ ತೆರೆಯುತ್ತದೆ ಈಗ ಅನೇಕ ವಸತಿ ಪರಿಹಾರಗಳನ್ನು ಹೊಂದಿದ್ದರೂ ಜನರು ಅದನ್ನು ತಿರಸ್ಕರಿಸಲು ಏಕೆ ಸಮರ್ಥರಾಗಿದ್ದಾರೆ ಕಟ್ಟಡವನ್ನು ಮೀರಿ ಮನೆಯನ್ನು ಮೀರಿ ಏನಿದೆ ಎಂಬ ಪ್ರಶ್ನೆಯನ್ನು ಮೀರಿದೆ ಆದ್ದರಿಂದ ಜನರು ತಮ್ಮ ಜೀವನೋಪಾಯದ ಅಗತ್ಯತೆಗಳಿಗಾಗಿ ತಿರಸ್ಕರಿಸಿರಬಹುದು ಅವರ ಸಾಮಾಜಿಕ ಅಗತ್ಯತೆಗಳೊಂದಿಗೆ ಸಾಮೀಪ್ಯ ಅಥವಾ ಅವರ ಜಾನುವಾರು ಅಗತ್ಯತೆಗಳು ಬೇಕಾಗುತ್ತವೆ ಅಲ್ಲಿ ಅನೇಕ ಇತರ ಅಂಶಗಳು ಇತರ ಶಕ್ತಿಗಳು ಈ ಆಯ್ಕೆಗಳನ್ನು ತೆಗೆದುಕೊಳ್ಳಲು ಜನರನ್ನು ಪ್ರೇರೇಪಿಸುತ್ತದೆ ನಾನು ಸುನಾಮಿ ನಂತರ ನನ್ನ ಸ್ನಾತಕೋತ್ತರ ಸಮಯದಲ್ಲಿ ಪ್ರಯಾಣಿಸುತ್ತಿದ್ದಾಗ ನಾನು ತಮಿಳುನಾಡಿನಲ್ಲಿ ಪ್ರಯಾಣಿಸುತ್ತಿದ್ದೆ ನಾನು ಮೊದಲು ಆರೊವಿಲ್ಲೆಯಲ್ಲಿAuroville ಕೆಲಸ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ವಿವಿಧ ಏಜೆನ್ಸಿಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂದು ನಾನು ನೋಡುತ್ತಿದ್ದೆ ನಾನು ವಿವಿಧ ವಾಸ್ತುಶಿಲ್ಪಿಗಳೊಂದಿಗೆ ಸಂವಹನ ನಡೆಸುತ್ತಿದ್ದೆ ಮತ್ತು ಅಲ್ಲಿಯೇ ಅರೋವಿಲ್ಲೆ ಕಟ್ಟಡ ಕೇಂದ್ರವು ಕೆಲವು ವಸತಿ ಆಯ್ಕೆಗಳನ್ನು ಪ್ರಸ್ತಾಪಿಸುತ್ತಿದೆ ಆದ್ದರಿಂದ ನೀವು ನೋಡುತ್ತಿರುವುದು ಕಟ್ಟಡ ಮಾದರಿಗಳ ಕೆಲವು ಛಾಯಾಚಿತ್ರಗಳು ವಾಸ್ತುಶಿಲ್ಪಿಗಳು ಅವರು ಪರಿಶೀಲಿಸಬಹುದಾದ ಪರಿಹಾರಗಳು ಎಂದು ತೋರಿಸಿಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡಿದ ನಂತರ ಆ ವಾಸ್ತುಶಿಲ್ಪಿಗಳು ಈ ಹಿಂದೆ ಏನು ಕೆಲಸ ಮಾಡಿದ್ದಾರೆಂಬುದನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ಜನರು ತಮ್ಮ ಹಿಂದಿನ ಯೋಜನೆಗಳಿಂದ ಅನುಕರಿಸಲು ಪ್ರಯತ್ನಿಸುವ ಕೆಲವು ರೀತಿಯ ಅನುಕರಣೆಗಳಿವೆ ಎಂದು ನಾನು ನೋಡಬಹುದು ವಾಸ್ತುಶಿಲ್ಪಿ ಇದೇ ರೀತಿಯ ಯೋಜನೆಯಲ್ಲಿ ಕೆಲಸ ಮಾಡಿರಬಹುದು ಅದು ನಿಜವಾದ ಯೋಜನೆಯಾಗಿದೆ ಆದ್ದರಿಂದ ಟೆರಾಕೋಟಾ ರೂಫಿಂಗ್ ರಚನೆಯು ಇದನ್ನು ಮಾಡ್ಯೂಲ್ ಆಗಿ ಸರಳೀಕರಿಸಿರಬಹುದು ಮತ್ತು ಹಳ್ಳಿಯನ್ನು ಅಭಿವೃದ್ಧಿಪಡಿಸಲು ಅಥವಾ ಕ್ಲಸ್ಟರ್ ಅನ್ನು ಅಭಿವೃದ್ಧಿಪಡಿಸಲು ಅದನ್ನು ಒಂದು ರೀತಿಯ ಸಾರ್ವತ್ರಿಕ ಪರಿಹಾರವಾಗಿ ಪ್ರಸ್ತಾಪಿಸುತ್ತದೆ ಆದ್ದರಿಂದ ಇಲ್ಲಿ ಒಬ್ಬ ವಾಸ್ತುಶಿಲ್ಪಿ ಒಬ್ಬ ವೃತ್ತಿಪರನಾಗಿ ಅವನು ಈಗಾಗಲೇ ಮಾಡಿದ ಕಾರ್ಯಗಳಿಂದ ಅನುಕರಣೆಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು ಈಗ ಉದಾಹರಣೆಗೆ ಈ ರೀತಿಯ ಎತ್ತರದ ಮನೆಯ ಮತ್ತೊಂದು ಸೆಟ್ಟಿಂಗ್ ಇದೆ ಆದ್ದರಿಂದ ಪ್ರವಾಹದ ನೀರು ಅಂತಹ ಯಾವುದರ ಕೆಳಗೆ ಹೋಗಬಹುದು ಎಂಬುದರ ಬಗ್ಗೆ ಕೆಲವು ವಿಭಿನ್ನ ತಿಳುವಳಿಕೆಗಳಿವೆ ಆದ್ದರಿಂದ ವಿಭಿನ್ನ ಆಲೋಚನೆಗಳು ಆದರೆ ಇಲ್ಲಿ ನೀವು ವರಾಂಡಾ ಪರಿಕಲ್ಪನೆಯನ್ನು ನೋಡಬಹುದು ಇದು ಸಾಂಪ್ರದಾಯಿಕವಾಗಿ ನೀವು ಇಂದು ತಮಿಳುನಾಡಿನಲ್ಲಿಯೂ ಕಾಣಬಹುದು ಆದ್ದರಿಂದ ನಾವು ಸ್ಥಳ ಮತ್ತು ಸ್ಥಳದ ಸೈದ್ಧಾಂತಿಕ ತಿಳುವಳಿಕೆಯ ಬಗ್ಗೆ ಮಾತನಾಡುವಾಗ ಹೆನ್ರಿ ಲೆಫೆಬ್ರೆ ಅವರು ಕೆಲಸ ಮಾಡಿದರಲ್ಲಿ ನೋಡಬೇಕಾದ ಒಂದು ಪ್ರಮುಖ ತಿಳುವಳಿಕೆ ಸ್ಪೇಸ್ ಉತ್ಪಾದನೆ ಸ್ಪೇಸ್ ಒಂದು ಸಾಮಾಜಿಕ ಉತ್ಪನ್ನವಾಗಿದೆ ಎಂದು ಅವರು ಹೇಳುತ್ತಾರೆ ಮತ್ತು ಇದು ಸೈದ್ಧಾಂತಿಕ ಜೋಡಣೆಗಳು ಮತ್ತು ತಂತ್ರಗಳನ್ನು ನೀಡುತ್ತದೆ ಇದರಲ್ಲಿ ಶಕ್ತಿ ವಾಸ್ತುಶಿಲ್ಪ ಮತ್ತು ಅವುಗಳ ಸಂಬಂಧಿತ ಏಜೆನ್ಸಿಗಳು ವಿಪತ್ತಿನ ನಂತರದ ಚೇತರಿಕೆಯ ಡಿಪೋಲಿಟಿಕೈಸ್ಡ್ ಕಣದಲ್ಲಿ ಸ್ಪೇಸ್ನ ಕೇಂದ್ರತೆಯನ್ನು ಬದಲಾಯಿಸುತ್ತವೆ ಮತ್ತು ಕರಗಿಸುತ್ತವೆ ವಿಭಿನ್ನ ಶಕ್ತಿಗಳು ನಿಜವಾಗಿಯೂ ಸ್ಪೇಸ್ ಅನ್ನು ಹೇಗೆ ಬದಲಾಯಿಸಬಹುದು ಮತ್ತು ಪರಿವರ್ತಿಸಬಹುದು ಮತ್ತು ಅದು ಅದರ ಅರ್ಥಗಳನ್ನು ಬದಲಾಯಿಸಲು ಸಹ ಒಲವು ತೋರುತ್ತದೆ ಹಾಗಾಗಿ ಲೆಫೆಬ್ರೆ ಏನು ಮಾತನಾಡುತ್ತಾನೆ ಎಂಬುದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾತನಾಡಬಲ್ಲೆ ಲೆಫೆಬ್ರೆ 3 ಅಂಶಗಳ ಬಗ್ಗೆ ಮಾತನಾಡುತ್ತಾನೆ ಒಂದು ಕಲ್ಪಿತ ಸ್ಪೇಸ್ ಲಿವ್ಡ್ ಸ್ಪೇಸ್ ಪರ್ಸೀವ್ಡ್ ಸ್ಪೇಸ್ ಕಲ್ಪಿತ ಸ್ಪೇಸ್ ನಿಜವಾಗಿಯೂ ಬುದ್ಧಿಶಕ್ತಿಯ ಬಗ್ಗೆ ಮಾತನಾಡುತ್ತದೆ ಮತ್ತು ಇಲ್ಲಿ ಇದು ಯೋಜಕರು ವಿಜ್ಞಾನಿಗಳು ಸ್ಪೇಸ್ ಪ್ರಾತಿನಿಧ್ಯಗಳ ಬಗ್ಗೆ ಮಾತನಾಡುವ ಪರಿಕಲ್ಪನೆ ಅಥವಾ ಕಲ್ಪನೆಯಿಂದ ಕೂಡಿದ ಸ್ಪೇಸ್ ಆಗಿದೆ ಮತ್ತು ಇವು ನಿರ್ಧಾರ ತೆಗೆದುಕೊಳ್ಳುವವರು ಅಭಿವೃದ್ಧಿಪಡಿಸಿದ ಕೆಲವು ತತ್ವಗಳ ಕುರಿತು ಕೆಲವು ದೃಷ್ಟಿಕೋನಗಳನ್ನು ಆಧರಿಸಿವೆ ಇದು ಜ್ಞಾನ ಮತ್ತು ವಿಜ್ಞಾನದಿಂದ ಸಂಯೋಜನೆಗೊಂಡಿರುವ ಸಿದ್ಧಾಂತವಾಗಿದೆ ಆದ್ದರಿಂದ ನಾವು ಇದನ್ನು ಕನ್ಸೀವ್ಡ್ ಸ್ಪೇಸ್ ಎಂದು ಕರೆಯುತ್ತೇವೆ ಮತ್ತು ಗ್ರಹಿಸಿದ ಸ್ಪೇಸ್ ಚಲನೆ ಮತ್ತು ಪರಸ್ಪರ ಕ್ರಿಯೆ ನಡೆಯುವ ಸ್ಪೇಷಿಯಲ್ ಅಭ್ಯಾಸದ ಸ್ಪೇಸ್ನ ಬಗ್ಗೆ ಅವನು ಮಾತನಾಡುವ ಎರಡನೆಯ ರೂಪ ಮತ್ತು ನೆಟ್ವರ್ಕ್ಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಕಾರ್ಯರೂಪಕ್ಕೆ ಬರುತ್ತವೆ ಇದೇ ದಿನಚರಿಯಾಗಿದೆ ಮತ್ತು ವೈಯಕ್ತಿಕ ಮಟ್ಟಗಳು ಮತ್ತು ನೆಟ್ವರ್ಕ್ಗಳು ಅದರ ಮೇಲೆ ಒಬ್ಬ ವ್ಯಕ್ತಿಯ ಬಳಿ ಮಾತ್ರವಲ್ಲದೆ ಸಾಮೂಹಿಕ ಆರ್ಡರ್ನಲ್ಲೂ ಸಹ ನಿರ್ಮಾಣಗೊಳ್ಳುತ್ತವೆ ಆದ್ದರಿಂದ ಸ್ಪೇಸ್ಗೆ ಮಾನವರ ಸುಪ್ತಾವಸ್ಥೆಯ ಮತ್ತು ಅಮೌಖಿಕ ನೇರ ಸಂಬಂಧವಾಗಿರುವ ಲಿವ್ಡ್ ಸ್ಪೇಸ್ ಒಂದು ರೀತಿಯ ಪ್ರಾತಿನಿಧ್ಯದ ಸ್ಪೇಸ್ ಆಗಿದೆ ಇದು ವಿವಿಧ ಸಂಘಗಳ ಮೂಲಕ ಸ್ಕೀಮಾಟಾದ ಮೂಲಕ ವಿವಿಧ ಸಾಂಕೇತಿಕ ಅಂಶಗಳ ಮೂಲಕವೂ ಅಳೆಯಲಾಗುತ್ತದೆ ಮತ್ತು ಈ ರೀತಿಯ ತಿಳುವಳಿಕೆಯನ್ನು ನಾವು ಗ್ರಹಿಸುವ ಬುದ್ಧಿಶಕ್ತಿ ಇದೆ ಈ ನೆಟ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಪ್ರವೃತ್ತಿಗಳು ಮತ್ತು ನಂತರ ಅಂತಃಪ್ರಜ್ಞೆಗಳು ವಿವಿಧ ಚಿತ್ರಗಳ ಮೂಲಕ ಮತ್ತು ಸಾಂಕೇತಿಕಅಂಶಗಳ ಮೂಲಕ ಹೇಗೆ ಅರ್ಥೈಸಿಕೊಳ್ಳಲಾಗುತ್ತದೆ ಈ ಸಂಪೂರ್ಣ ಉಪನ್ಯಾಸವನ್ನು ಕ್ಯಾಮಿಲ್ಲೊ ಬೊನೊ ಮತ್ತು ವಿಲಿಯಂ ಹಂಟರ್ ಅವರ ಪ್ರಮುಖ ಲೇಖನವೊಂದರ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗಿದೆ ಅವರು ವಾಸ್ತುಶಿಲ್ಪ ಅಪಾಯದಲ್ಲಿದೆ ಎಂಬ ಲೇಖನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ವಿಪತ್ತಿನ ನಂತರದ ಚೇತರಿಕೆಯ ಅಸಂದಿಗ್ಧ ಸ್ವರೂಪವಾಗಿದೆ ಹಾಗಾಗಿ ಸೈದ್ಧಾಂತಿಕ ದೃಷ್ಟಿಕೋನದಿಂದ ವಿವರಿಸಿದ ಸಂಕ್ಷಿಪ್ತ ಅಂಶಗಳ ಬಗ್ಗೆ ನಾನು ವಿವರಿಸಲಿದ್ದೇನೆ ಮತ್ತು ಆ ಯೋಜನೆಯ ಬಗ್ಗೆ ನಾನು ಅರ್ಥಮಾಡಿಕೊಂಡಿದ್ದನ್ನು ವಿವಿಧ ಉದಾಹರಣೆಗಳೊಂದಿಗೆ ವಿವರಿಸುತ್ತೇನೆ ವಿಪತ್ತಿನ ನಂತರದ ಸ್ಪೇಷಿಯಲ್ ಅಭ್ಯಾಸ ಜೋಡಣೆಗಳು ವಾಸ್ತುಶಿಲ್ಪವು ಒಂದು ಸಿದ್ಧಾಂತವಾಗಿ ಆಶ್ರಯ ಅಭ್ಯಾಸಗಳ ರೂಪಾಂತರದ ಸ್ವರೂಪವನ್ನು ವಿಶೇಷವಾಗಿ ವಿಪತ್ತು ನಂತರದ ಚೇತರಿಕೆಯಲ್ಲಿ ನಿರ್ಮಿಸಲಾದ ಪರಿಸರವನ್ನು ಆಲೋಚಿಸುವ ಬಲವಾದ ಅವಶ್ಯಕತೆಯಿದೆ ಏಕೆಂದರೆ ಇದು ಅಲ್ಪಾವಧಿಯ ಮಧ್ಯಮ ಮತ್ತು ದೀರ್ಘಾವಧಿಯ ಹೊಂದಾಣಿಕೆಯ ಅಭ್ಯಾಸಗಳ ಬಗ್ಗೆ ಮಾತನಾಡುತ್ತದೆ ನಾನು ಉಲ್ಲೇಖಿಸಲು ಬಯಸುವ ಮತ್ತೊಂದು ಕೊಡುಗೆಯೆಂದರೆ ಬಿಲ್ಟ್ ಟು ಮೀಟ್ ನೀಡ್ಸ್ ' ಕುರಿತು ಪಾಲ್ ಆಲಿವರ್ ರವರು ನೀಡಿದ ಕೊಡುಗೆ ಅಲ್ಲಿ 4 ನೇ ಭಾಗದಲ್ಲಿ ವಿಪತ್ತು ಸಂದರ್ಭಗಳಲ್ಲಿ ಸಂಸ್ಕೃತಿ ವಿಪತ್ತುಗಳು ಮತ್ತು ವಾಸಸ್ಥಳಗಳು ಏನಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡುತ್ತಾನೆ ತಾತ್ತ್ವಿಕವಾಗಿ ನಿರ್ಮಿತ ಪರಿಸರದ ಮೇಲೆ ನಮ್ಮ ಅವಲಂಬನೆಯು ದುರ್ಬಲತೆಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ನಾವು ನಿರ್ಮಿತ ಪರಿಸರದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ ನಾವು ಆಶ್ರಯಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ ಆದರೆ ಮೊದಲು ಮನುಷ್ಯ ಅಲೆಮಾರಿಯಾಗಿದ್ದಾಗ ಮನುಷ್ಯನು ಗುಹೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದ ಆ ಸಮಯದಲ್ಲಿ ದುರ್ಬಲತೆ ಘಟಕವು ವಿಭಿನ್ನ ಅರ್ಥವನ್ನು ಹೊಂದಿದೆ ಆದರೆ ಇಂದು ನಮ್ಮ ಜೀವನದ ಅವಲಂಬನೆ ಎಂದರೆ ನಮ್ಮ ಜೀವನ ಅವಲಂಬನೆಯು ನಿರ್ಮಿತ ಪರಿಸರದೊಂದಿಗೆ ಹೆಚ್ಚು ಸಂಬಂಧಿಸಿದೆ ಉದಾಹರಣೆಗೆ ಕಪಾಡೋಸಿಯಾದಲ್ಲಿ ಸೆಂಟ್ರಲ್ ಅನಾಟೋಲಿಯಾದಲ್ಲಿ ಒಂದು ಉದಾಹರಣೆ ಬಹಳಷ್ಟು ರೈತರು ವಾಸಿಸುವ ಮತ್ತು ಲಾವಾ ಧೂಳಿನ ಪ್ರಾಚೀನ ನಿಕ್ಷೇಪಗಳಿಂದ ರೂಪುಗೊಂಡ ಈ ತುಫಾ ರಾಕ್ ಪರಾಕಾಷ್ಠೆಗಳನ್ನು ನೀವು ನೋಡಬಹುದು ಮತ್ತು ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಮತ್ತು ಈ ಮೃದುವಾದ ಬಂಡೆಯು ಗಟ್ಟಿಯಾಗುತ್ತದೆ ಆದ್ದರಿಂದ ಒಳಾಂಗಣವು ದೃಢವಾದ ಗೋಡೆಗಳನ್ನು ಹೊಂದಿರುತ್ತದೆ ಆದ್ದರಿಂದ ಜನರು ತಮ್ಮ ಎಲ್ಲಾ ಸಣ್ಣ ವಾಸಸ್ಥಾನಗಳಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ಜನರು ಆ ಮನೆಗಳಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ನಿಮಗೆ ತಿಳಿದಿರುವಂತೆ ದೋಷದ ರೇಖೆಯು ಟರ್ಕಿಯ ಮೂಲಕ ಹಾದುಹೋಗುತ್ತದೆ ಮತ್ತು ಇದು ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ಈ ಪರಾಕಾಷ್ಠೆಗಳು ಆಗಾಗ್ಗೆ ವಾಸಸ್ಥಳಗಳನ್ನು ನಾಶಪಡಿಸುತ್ತವೆ ಮತ್ತು ಅವುಗಳಲ್ಲಿ ಅನೇಕವು ಕವುಸಿನ್ ಅನ್ನು ಹೊಂದಿದ್ದು ಇದು ಗ್ರೀಕ್ ಹಳ್ಳಿಯಾಗಿದ್ದು ಅದನ್ನು ನಿಜವಾಗಿಯೂ ನೆಲಸಮ ಮಾಡಲಾಗಿದೆ ಮತ್ತು ಇವುಗಳ ಹೊರತಾಗಿಯೂ ಈ ಜನರು ಹಿಂತಿರುಗಿ ಬೇರೆಡೆ ನೆಲೆಸಲು ಅವಕಾಶ ನೀಡಿದ್ದರೂ ಅವರು ಹಿಂತಿರುಗಿ ಬಂದರು ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ನೆಲೆಸಿದರು ಏಕೆಂದರೆ ಪ್ರವಾಸೋದ್ಯಮವು ಒಂದು ಪ್ರಮುಖ ಅಂಶವಾಗಿದೆ ಜನರು ಬರುತ್ತಾರೆ ಅದರಿಂದಲೇ ಅವರ ಜೀವನೋಪಾಯವು ಆಧರಿಸಿದೆ ಆದ್ದರಿಂದ ಇತರ ಸಂಬಂಧಿತ ಕಾರಣಗಳಿವೆ ಮನೆಗಳ ಭೌತಿಕತೆ ಮತ್ತು ಸ್ಥಳಗಳ ಸಮಸ್ಯೆಯು ನಾನು ಹೇಳಲು ಬಯಸುವ ಮತ್ತೊಂದು ಉದಾಹರಣೆ ಇದು ಸಿಸಿಲಿಯ ಗಿಬೆಲಿನಾದಲ್ಲಿದೆ 1968 ರ ಹಿಂಸಾತ್ಮಕ ಭೂಕಂಪನವು ಎಲ್ಲವನ್ನು ನಾಶಮಾಡಿದೆ ಸುಮಾರು 1 ಲಕ್ಷ ಜನರು ನಿರಾಶ್ರಿತರಾದರು ಗಿಬೆಲಿನಾದ ನಗರ ಪುನರ್ನಿರ್ಮಾಣದ ಮೂಲಕ ಸಾಂಸ್ಕೃತಿಕ ಪುನರುಜ್ಜೀವನವನ್ನು ನೋಡುವ ಬಗ್ಗೆ ಮೇಯರ್ ಕೊರ್ರಾ ಮಾತನಾಡಿದ್ದು ಇಲ್ಲಿ ಕೇವಲ 5000 ನಿವಾಸಿಗಳು ಮಾತ್ರ ಇದ್ದರು ಆದರೆ ಈಗ ಅವರು ಅದನ್ನು 50000 ಜನರಿಗೆ ಯೋಜಿಸಿದ್ದಾರೆ ಆದ್ದರಿಂದ ನೀವು ಒಂದು ದೊಡ್ಡ ಚೌಕಗಳನ್ನು ನೋಡಿದರೆ ವಾಸ್ತುಶಿಲ್ಪದ ಸ್ಮಾರಕ ಅಂಶ ಮತ್ತು ಇಂದು ನೀವು ಈ ಚಿತ್ರಗಳಲ್ಲಿ ನೋಡುತ್ತಿರುವುದರಲ್ಲಿ ಯಾರೂ ಇಲ್ಲ ಆದ್ದರಿಂದ ಯೋಜನೆಯ ವಿಸ್ತಾರವು ತುಂಬಾ ದೊಡ್ಡದಾಗಿದೆ ನೀವು ಮೊದಲೇ ನೋಡಬಹುದಾದ ವಸತಿ ಇದು ನೆರೆಹೊರೆಯವರೊಂದಿಗಿನ ಅನೌಪಚಾರಿಕ ಪರಸ್ಪರ ಕ್ರಿಯೆಗಳ ಮಾರ್ಗವಾಗಿದೆ ಆದರೆ ನಮ್ಮಲ್ಲಿ ಮುಂಭಾಗದ ಉದ್ಯಾನವನ ಇರುವುದರಿಂದ ಅದು ಬೀದಿಯಿಂದ ಮನೆಯನ್ನು ಬೇರ್ಪಡಿಸುತ್ತದೆ ಮತ್ತು ಇದು ನಿಜಕ್ಕೂ ನೆರೆಹೊರೆಯವರನ್ನು ಪ್ರತ್ಯೇಕಿಸುತ್ತದೆ ಆದ್ದರಿಂದ ವಾರಾಂತ್ಯದಲ್ಲಿ ಸಾಮಾಜಿಕ ಸಂವಹನಗಳು ಮತ್ತು ಪಾರ್ಕಿಂಗ್ ಪ್ರಮಾಣವಿದೆ ಏಕೆಂದರೆ ಅವುಗಳು ಯಾವ ರೀತಿಯ ವಿಶಾಲತೆಯನ್ನು ಯೋಜಿಸಿವೆ ಎಂಬುದು ಯೋಜನೆಯ ನಿರ್ವಹಣೆಯೊಂದಿಗೆ ಸಹ ಸೂಚಿಸುತ್ತದೆ ಮತ್ತು ಈ ನಿರ್ದಿಷ್ಟ ಚೌಕಗಳು ಅವರು ಕೆಲವು ಕಲಾವಿದರನ್ನು ತಂದ ಕಲಾತ್ಮಕತೆ ವಿವಿಧ ಕಲಾವಿದರು ಇದು ಬಹುದೊಡ್ಡ ಸ್ಪರ್ಧೆಯಂತೆ ಮಾರ್ಪಟ್ಟಿದೆ ಅಲ್ಲಿ ಒಂದು ದೊಡ್ಡ ವೇದಿಕೆ ಇದೆ ಅಲ್ಲಿ ಅನೇಕ ಸೃಜನಶೀಲ ಜನರನ್ನು ಆಹ್ವಾನಿಸಲಾಗಿದೆ ಮತ್ತು ಅವರನ್ನು ಈ ನಿರ್ದಿಷ್ಟ ಸ್ಥಳವನ್ನು ವಿನ್ಯಾಸಗೊಳಿಸಲು ಕೇಳಲಾಯಿತು ಮತ್ತು ಅನೇಕ ಕಲಾವಿದರು ಬಂದರು ಮತ್ತು ಅವರು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಇವೆಲ್ಲವೂ ಸಮುದಾಯವನ್ನು ಒಟ್ಟಿಗೆ ಎಳೆಯುವ ಕೆಲವು ವಿಧಾನಗಳು ಮತ್ತು ಅವರು ಅಭ್ಯಾಸ ಮಾಡಬಹುದು ಮತ್ತು ಅವರು ಒಂದು ರೀತಿಯ ಭಾಗವಹಿಸುವಿಕೆಯ ವಿಧಾನಗಳನ್ನು ಅಭಿವೃದ್ಧಿಪಡಿಸಬಹುದು ಆದರೆ ಇಂದು ನೀವು ನೋಡಲು ಸಾಧ್ಯವಾಗುತ್ತಿರುವುದು ಇಂದು ಹಲವಾರು ಇತರ ಹಣಕಾಸಿನ ಸಮಸ್ಯೆಗಳಿಂದಾಗಿ ಈ ಕಲಾಕೃತಿಗಳು ಸಂಪೂರ್ಣವಾಗಿ ಅರ್ಧ ಪೂರ್ಣಗೊಂಡಿವೆ ಅಥವಾ ಕೈಬಿಡಲಾಗಿದೆ ಈಗ ನೀವು ನೋಡುವುದೇನೆಂದರೆ ಅಲ್ಲಿ ಹೆಚ್ಚಿನ ಜನರು ಇಲ್ಲ ಮತ್ತು ಅವರ ಆರ್ಥಿಕ ಪುನರುತ್ಪಾದನೆ ಅಲ್ಲಿನ ನಿರ್ವಹಣಾ ಅಂಶಗಳು ಇನ್ನೂ ಅನೇಕ ಸಮಸ್ಯೆಗಳಿವೆ ಇದು ಹಿಂದೆ ಬಾಧಿತ ತಾಣವಾಗಿದ್ದು ಇದು ಆಲ್ಬರ್ಟೊ ಬುರ್ರಿ ಅಭಿವೃದ್ಧಿಪಡಿಸಿದ ಸ್ಮಾರಕವಾಗಿದೆ 12 ಹೆಕ್ಟೇರ್ನಲ್ಲಿ ದಿ ಕ್ರೆಟ್ಟೊವನ್ನು ಅವರು ಏನು ಮಾಡಿದರು ಎಂದರೆ ಅವರು ಹಳ್ಳಿಯ ಸಂಪೂರ್ಣ ಅಸ್ಥಿಪಂಜರವನ್ನು ವಸಾಹತು ಪ್ರದೇಶವನ್ನಾಗಿ ಮಾಡಿದರು ಮತ್ತು ಅವರು ಕಾಂಕ್ರೀಟ್ ದಿಬ್ಬಗಳಾಗಿ ನಿರ್ಮಿಸಿದರು ಅದು ಒಂದು ಮೀಟರ್ ಎತ್ತರವಾಗಿದೆ ಮತ್ತು ಅದು ಒಂದು ಸ್ಮರಣೆ ಸಾಮೂಹಿಕ ಸ್ಮರಣೆಯಾಗುತ್ತದೆ ಆದ್ದರಿಂದ ಅವರು ಹಳೆಯ ನಗರದ ಸಾಮೂಹಿಕ ಸ್ಮರಣೆಗೆ ವಿನಾಶ ಮತ್ತು ನೋವಿನ ಸ್ಥಳವನ್ನು ಕಲಾಕೃತಿಯನ್ನಾಗಿ ಪರಿವರ್ತಿಸಲು ಪ್ರಾದೇಶಿಕ ಆಯಾಮವನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ನಾವು ಇದೇ ರೀತಿ ನೋಡಬಹುದು ಕ್ರೆಟ್ಟೊ ಮತ್ತು ಗಿಬೆಲ್ಲಿನಾ ನುವಾವಾ ಒಂದು ಸಾಮಾನ್ಯ ವಿಷಯವನ್ನು ಹೊಂದಿದ್ದು ಅದು ಮೌನವಾಗಿದೆ ಮೊದಲನೆಯದು ಸಿಮೆಂಟ್ನ ಅವಶೇಷ ಅಡಿಯಲ್ಲಿ ಶಾಶ್ವತವಾಗಿ ಸೆರೆಹಿಡಿಯಲ್ಪಟ್ಟ ನಗರ ಕ್ರೆಟೊವನ್ನು ಸೆರೆಹಿಡಿಯಲಾಗಿದೆ ಇದು ಪುರಾತತ್ತ್ವ ಶಾಸ್ತ್ರದ ಪುರಾತತ್ತ್ವ ಶಾಸ್ತ್ರವಾಗಿದೆ ಇದು ಹಿಂದಿನದನ್ನು ನೆನಪಿಸುತ್ತದೆ ಮತ್ತು ಎರಡನೆಯದು ಮನೆಗಳು ಚೌಕಗಳು ಸ್ಮಾರಕಗಳು ಮತ್ತು ಅಪೂರ್ಣ ಮೂಲಸೌಕರ್ಯಗಳ ಸ್ಮಶಾನವಾಗಿದೆ ಆದ್ದರಿಂದ ಅದು ಒಂದು ಉದಾಹರಣೆಯಾಗಿದೆ ನಾವು ಸ್ಥಳದ ತಾತ್ವಿಕ ಅಂಶದ ಬಗ್ಗೆ ಮಾತನಾಡುವಾಗ ವಿಶೇಷವಾಗಿ ನಾವು ಗ್ರಹಿಸಲಾದ ಸ್ಪೇಸ್ನ ಬಗ್ಗೆ ಮಾತನಾಡುತ್ತೇವೆ ಮತ್ತು ಲಿವ್ಡ್ ಸ್ಪೇಸ್ ಮತ್ತು ಅಭ್ಯಾಸಗಳು ಪರಸ್ಪರ ಸಂವಹನ ನಡೆಸುವ ದೈನಂದಿನ ಮೇಲೆ ಭಾವನಾತ್ಮಕ ಲಗತ್ತುಗಳ ನಿರ್ದಿಷ್ಟ ಪ್ರಜ್ಞೆ ಇರುತ್ತವೆ ಆದ್ದರಿಂದ ಕಿಮ್ ಡೋವೆ ಆವಾಸಸ್ಥಾನಗಳ ಬಗ್ಗೆ ಮಾತನಾಡುವ ಅಭ್ಯಾಸ ಮತ್ತು ಆವಾಸಸ್ಥಾನ ಅವರು ಎರಡನೇ ಜನ್ಮದ ಬಗ್ಗೆ ಪ್ರತಿಬಿಂಬಿಸುತ್ತಾರೆ ಬೌರ್ಡಿಯು ಎರಡನೇ ಜನ್ಮದ ಬಗ್ಗೆ ಮಾತನಾಡುತ್ತಾರೆ ಇವುಗಳು ಐಕಿಯಾ ರಚಿಸಿದ ಕೆಲವು ನಿರಾಶ್ರಿತರ ಮನೆಗಳಾಗಿವೆ ಸಿರಿಯಾ ಅಥವಾ ಅಫ್ಘಾನಿಸ್ತಾನದ ಜನರಿಗೆ ಈ ರೀತಿಯ ಪ್ರಿಫ್ಯಾಬ್ ಅಂಶಗಳನ್ನು ಬಳಸಲು ಬಲವಂತವಾಗಿ ನೀಡಲಾಯಿತು ಇದು ಟೆಂಟ್ ನಗರಗಳಾಗಿರಬಹುದು ಅದು ಶಿಬಿರಗಳಾಗಿರಬಹುದು ಇದು ಇತರ ಹಲವು ರೂಪಗಳಾಗಿರಬಹುದು ಏಕೆಂದರೆ ಅವರು ಬೇರೆ ಕ್ಷೇತ್ರಕ್ಕೆ ಪ್ರವೇಶಿಸಲು ಒತ್ತಾಯಿಸಲ್ಪಡುತ್ತಾರೆ ಆದ್ದರಿಂದ ಅದು ಅಲ್ಲಿ ಅವರು ವಿಭಿನ್ನ ಅಭ್ಯಾಸ ವಿಭಿನ್ನ ನಿಯಮಗಳು ವಿಭಿನ್ನ ಪ್ರಕ್ರಿಯೆಯನ್ನು ಕಲಿಯಬೇಕಾಗುತ್ತದೆ ಅವರು ಆಫ್ರಿಕಾದಲ್ಲಿ ಹೇಗೆ ವಾಸಿಸುತ್ತಿದ್ದರು ಮತ್ತು ಅವರು ಸಿರಿಯಾದಲ್ಲಿ ಹೇಗೆ ವಾಸಿಸುತ್ತಿದ್ದರು ಅವರು ಅಫ್ಘಾನಿಸ್ತಾನದಲ್ಲಿ ಹೇಗೆ ವಾಸಿಸುತ್ತಿದ್ದರು ಎಂಬುದು ಅವರು ಟರ್ಕಿಯಲ್ಲಿ ಸ್ಥಾಪಿಸಿದ ಅಥವಾ ಬೆಲ್ಜಿಯಂನಲ್ಲಿ ಸ್ಥಾಪಿಸಿದ ವಿಷಯಗಳಲ್ಲಿ ಬಹಳ ಭಿನ್ನವಾಗಿದೆ ಆದ್ದರಿಂದ ಅವರು ಹೊಸ ಕ್ಷೇತ್ರ ಮತ್ತು ಹೊಸ ಆಟದ ನಿಯಮಗಳೊಂದಿಗೆ ಒಗ್ಗಿಕೊಳ್ಳಬೇಕಾದ ರೀತಿಯಲ್ಲಿ ಹೊಂದಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ ಮನೆ ಮತ್ತು ಮನೆಯಿಲ್ಲದಿರುವಿಕೆ ನಡುವಿನ ಸಂಬಂಧವು ಮನೆಯ ಸರಳ ಉಪಸ್ಥಿತಿ ಅಥವಾ ಅನುಪಸ್ಥಿತಿ ಮತ್ತು ಆಶ್ರಯದ ದೈಹಿಕ ಸಮರ್ಪಕತೆಗಿಂತ ಹೆಚ್ಚು ಸಂಕೀರ್ಣವಾಗಿದೆ ಆದ್ದರಿಂದ ಇದು ಕೇವಲ ಕಟ್ಟಡದ ಒಂದು ಭಾಗವಲ್ಲ ಅದಕ್ಕೆ ಹೆಚ್ಚಿನ ಅರ್ಥಗಳಿವೆ ಮತ್ತೊಂದು ಅಂಶ ಅಭ್ಯಾಸ ಮತ್ತು ಶಿಸ್ತಿನಂತೆ ಅಂತರ್ಗತ ಸಂಕೀರ್ಣತೆ ವಿಪತ್ತಿನ ನಂತರ ಆಶ್ರಯವನ್ನು ಒದಗಿಸಲು ಕೇವಲ ಒಂದು ಸಾಂಸ್ಕೃತಿಕ ಸಂದರ್ಭವಿರಲಿಲ್ಲ ಇದು ಯಾವಾಗಲೂ 2 ಅವು ಕೇವಲ ವಿಭಿನ್ನವಾಗಿವೆ ಒಂದು ಒಳ್ಳವರು ಇನ್ನೊಂದರಲ್ಲಿ ಮತ್ತು ಬಡವರು ಶಕ್ತಿಶಾಲಿ ಮತ್ತು ಶಕ್ತಿಹೀನ ಪರಿಹಾರ ಸಂಸ್ಥೆಗಳು ಮತ್ತು ಬಲಿಪಶುಗಳು ಆದ್ದರಿಂದ ಪ್ರಕ್ರಿಯೆಯ 2 ಉಪಭಾಷೆಗಳು ಇವೆ ಒಬ್ಬರು ನೀಡುವವರು ಒಬ್ಬರು ತೆಗೆದುಕೊಳ್ಳುವವರು ಒಬ್ಬರು ಉದ್ದೇಶಿತರು ಒಬ್ಬರು ಬಲಿಪಶು ಸಾಮಾಜಿಕ ವ್ಯವಸ್ಥೆಯ ಅನೇಕ ಸದಸ್ಯರು ಆ ವ್ಯವಸ್ಥೆಯಿಂದ ಜೀವನದ ನಿರೀಕ್ಷಿತ ಪರಿಸ್ಥಿತಿಗಳನ್ನು ಸ್ವೀಕರಿಸಲು ವಿಫಲವಾದಾಗ ಸಂಭವಿಸುವ ಸಾಮೂಹಿಕ ಒತ್ತಡದ ಸನ್ನಿವೇಶಗಳ ಒಂದು ಭಾಗವಾಗಿ ಅಲೆನ್ ಬಾರ್ಟನ್Allen Barton's ಗ್ರಹಿಸಲಾದ ಸ್ಪೇಸ್ ಆಗಿದೆ ಮತ್ತು ಹೆಚ್ಚು ಮುಖ್ಯವಾಗಿ ವಿಶೇಷವಾಗಿ ಪರಿಹಾರ ಕಾರ್ಯಾಚರಣೆ ಪರಿಹಾರ ಸಂಸ್ಕೃತಿಯಿಂದ ಪರಿಚಿತವಾಗಿರುವ ಮತ್ತು ಚಲಾಯಿಸುವ ವ್ಯವಸ್ಥೆಗಳ ಪರವಾಗಿ ಸಂಘಟನೆಯ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ವ್ಯವಸ್ಥೆಗಳನ್ನು ತಿರಸ್ಕರಿಸುವ ಸಾಧ್ಯತೆಯಿದೆ ಆದ್ದರಿಂದ ಪರಿಹಾರ ಸಂಸ್ಥೆಗಳು ಇದು ವಿಶ್ವ ದೃಷ್ಟಿಕೋನವಾಗಲಿ ಅದು ಆಕ್ಸ್ಫ್ಯಾಮ್ ಆಗಿರಲಿ ಅದು ಬೇರೆ ಯಾವುದೇ ಕ್ರಿಶ್ಚಿಯನ್ ನೆರವು ಅಥವಾ ರೆಡ್ ಕ್ರಾಸ್ ಈ ಪೀಡಿತ ಪ್ರದೇಶಗಳಿಗೆ ಬರುವ ಯಾವುದೇ ಸಂಸ್ಥೆಯನ್ನು ಅವರು ಸ್ಥಳೀಯ ವ್ಯವಸ್ಥೆ ಎಂದೂ ಪರಿಗಣಿಸುವುದಿಲ್ಲ ಆದ್ದರಿಂದ ಸ್ಥಳೀಯ ವ್ಯವಸ್ಥೆಗಳಲ್ಲಿ ಇದು ಸಾಂಪ್ರದಾಯಿಕವಾಗಿದೆ ಎಂದು ಅವರು ಸರಳವಾಗಿ ನಂಬುತ್ತಾರೆ ಸ್ಥಳೀಯ ಸಾಂಪ್ರದಾಯಿಕ ಸ್ಥಳೀಯ ವ್ಯವಸ್ಥೆಯು ವಿಪತ್ತನ್ನು ನಿರೀಕ್ಷಿಸುವಲ್ಲಿ ವಿಫಲವಾದ ಬಗ್ಗೆ ಬಲಿಪಶು ಸಂಸ್ಕೃತಿಯನ್ನು ಅರಿತುಕೊಳ್ಳಲಾಗುತ್ತದೆ ಅಥವಾ ಅದು ಸಂಭವಿಸಿದಾಗ ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಈ ವೈಫಲ್ಯಗಳಿಗೆ ಅವರ ಸಾಂಪ್ರದಾಯಿಕ ಮಾದರಿಗಳೇ ಕಾರಣ ಎಂದು ಬಲಿಪಶುಗಳಿಗೆ ಅರಿವು ಮೂಡಿಸಲು ಹಲವು ಪ್ರಯತ್ನಗಳು ನಡೆದವು ಅದು ಒಂದು ವಿಷಯ ಅದರ ಬಗ್ಗೆ ಒಬ್ಬರು ಗಂಭೀರವಾಗಿ ಯೋಚಿಸಬೇಕಾಗಿದೆ ನೀವು ಬೇರೆ ಸ್ಥಳದಿಂದ ಬರುತ್ತಿದ್ದೀರಿ ಆದರೆ ನಂತರ ತಿಳುವಳಿಕೆಯ ಕೊರತೆಯನ್ನು ಅರ್ಥಮಾಡಿಕೊಳ್ಳದೆ ನಾವು ಅವರ ವ್ಯವಸ್ಥೆಯು ಸಂಪೂರ್ಣವಾಗಿ ವಿಫಲವಾಗಿಲ್ಲ ಎಂದು ಅವರಿಗೆ ತಿಳಿಸುತ್ತೇವೆ ಮತ್ತು ನಾವು ಭಾಗವಹಿಸುವ ವಿಧಾನಗಳ ಬಗ್ಗೆ ಮಾತನಾಡುತ್ತೇವೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾದರಿಗಳನ್ನು ಮಾಡಿದ್ದೇವೆ ಎಂದು ನಾವು ನೋಡಬಹುದು ಮತ್ತು ದಯವಿಟ್ಟು ನಾವು ನಿಮಗೆ ನೀಡುತ್ತಿರುವ ಆಯ್ಕೆಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಎಂದು ಹೇಳಬಹುದು ತದನಂತರ ಬಡವನು ನನಗೆ ಉಚಿತವಾಗಿ ಸಿಗುವುದನ್ನು ತೆಗೆದುಕೊಳ್ಳೋಣ ಎಂದು ಯೋಚಿಸುತ್ತಾನೆ ಅವನ ಪರಿಸ್ಥಿತಿಯು ವಿಪತ್ತಿನ ಮೊದಲು ಮತ್ತು ವಿಪತ್ತಿನ ನಂತರ ವಿಭಿನ್ನವಾಗಿರುತ್ತದೆ ಪರಿಸ್ಥಿತಿಯ ಡೈನಮಿಕ್ಸ್ ಸಾಂದರ್ಭಿಕ ಅಂಶವು ಕಾಲಕಾಲಕ್ಕೆ ಬದಲಾಗುತ್ತದೆ ಅವರು ಭಾಗವಹಿಸುವಿಕೆಯ ಬಗ್ಗೆ ಮಾತನಾಡುವಾಗ ಭಾಗವಹಿಸುವಿಕೆ ಎಂದರೆ ಏನು ಮತ್ತು ಅದು ಯಾರಿಗೆ ನಿರೂಪಿಸುತ್ತದೆ ಮತ್ತು ಅತ್ಯಂತ ಅಸ್ಪಷ್ಟ ಪದಗಳು ಮತ್ತು ಅತ್ಯಂತ ಶಕ್ತಿಯುತವಾದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಬೇಕು ಆದ್ದರಿಂದ ಆ ಭಾಗವಹಿಸುವಿಕೆಯ ಅಂಶದ ಬಗ್ಗೆ ನಾವು ಸ್ಪಷ್ಟವಾಗಿರಬೇಕು ಈ ಮಾದರಿಗಳು ಸಾಮಾನ್ಯವಾಗಿ ಫಲಿತಾಂಶದ ಪರಿಹಾರಗಳ ಮೇಲಿನ ಕೆಳಗಿನ ಅನುಷ್ಠಾನದಿಂದ ನಡೆಸಲ್ಪಡುತ್ತವೆ ಅದು ವಾಸಸ್ಥಾನವಾಗಲಿ ಅದು ಆವಾಸಸ್ಥಾನವಾಗಲಿ ಅದು ಕ್ಲಸ್ಟರ್ ಆಗಿರಲಿ ಮತ್ತು ಸೀಮಿತ ವೈವಿಧ್ಯಮಯ ಮಧ್ಯಸ್ಥಿಕೆಗಳಿಂದ ಪ್ರಾಜೆಕ್ಟ್ ಮೋಡ್ ನಿರೂಪಿಸಲ್ಪಡುತ್ತದೆ ಆದ್ದರಿಂದ ಅವರು ಸೀಮಿತ ವೈವಿಧ್ಯಮಯ ಮಧ್ಯಸ್ಥಿಕೆಗಳು ಮತ್ತು ದಾನಿಗಳು ಮತ್ತು ಏಜೆನ್ಸಿಗಳ ವಿಘಟನೆ ಮತ್ತು ಬಲವಂತವಾಗಿ ಅಂಗವಿಕಲ ಜನಸಂಖ್ಯೆಯನ್ನು ನಿರ್ವಹಿಸುವ ರಾಜಕೀಯ ಕಡ್ಡಾಯಗಳನ್ನು ನೋಡಲು ಪ್ರಯತ್ನಿಸುತ್ತಾರೆ ಇದು ಕೇವಲ ಎಲ್ಲದರೊಂದಿಗೆ ವ್ಯವಹರಿಸುವ ಒಂದು ಏಜೆನ್ಸಿಯಲ್ಲ ಇದು ಒಂದು ಆಶ್ರಯದೊಂದಿಗೆ ವ್ಯವಹರಿಸುವ ಸಂಸ್ಥೆ ಮತ್ತೊಂದು ಸಮೀಕ್ಷೆಗಳೊಂದಿಗೆ ವ್ಯವಹರಿಸುವಾಗ ಮತ್ತೊಂದು ತಮ್ಮ ಜೀವನೋಪಾಯದೊಂದಿಗೆ ವ್ಯವಹರಿಸುತ್ತದೆ ಆದ್ದರಿಂದ ವಿಭಿನ್ನವಾಗಿ ಛೀದ್ರಗೊಂಡ ಏಜೆನ್ಸಿಗಳು ಒಂದು ಫಲಾನುಭವಿ ಸಮುದಾಯವನ್ನು ವಿವಿಧ ಕೋನಗಳಲ್ಲಿ ಸಹಾಯ ಮಾಡಲು ಮುಂದೆ ಬರುತ್ತವೆ ಆದ್ದರಿಂದ ಇದು ಇದರೊಳಗೆ ಸಂಭವಿಸುವಾಗ ಯಾವಾಗಲೂ ಒಂದು ಸಂಭಾಷಣೆ ಇರುತ್ತದೆ ಇದರೊಳಗೆ ಒಂದು ಅಂತರವಿರುತ್ತದೆ ಮತ್ತೊಂದು ಅಂಶವೆಂದರೆ ನಿಯಂತ್ರಣ ಮಾದರಿ ಸಂಪ್ರದಾಯವಾದಿ ಬೆಂಬಲಿಗರ ಪ್ರತಿರೋಧದ ವಿರುದ್ಧ ಸಂಸ್ಥೆಗಳು ಹೆಣಗಾಡುತ್ತಿರುವ ನೆರವು ಉದ್ಯಮ ಸಂಸ್ಕೃತಿ ಮೊದಲು ಅವರು ಧನಸಹಾಯ ಮಾಡಿದ್ದಕ್ಕಿಂತ ಭಿನ್ನವಾದ ಯಾವುದನ್ನಾದರೂ ಹೂಡಿಕೆ ಮಾಡಲು ಸಿದ್ಧರಿಲ್ಲ ಅಲ್ಲಿ ನಿಯಂತ್ರಕರು ತಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವ ಯಾವುದನ್ನಾದರೂ ಅನುಮೋದಿಸಲು ಹಿಂಜರಿಯುತ್ತಾರೆ ಆದ್ದರಿಂದ ಅವರು ಕೆಲವು ಮಾದರಿಗಳನ್ನು ಪರೀಕ್ಷಿಸಿರಬಹುದಾದ ಕೆಲವು ಪ್ರಯೋಗ ಮತ್ತು ದೋಷ ಪ್ರಕ್ರಿಯೆಯನ್ನು ಅವರು ಅಭಿವೃದ್ಧಿಪಡಿಸಿರಬಹುದು ಮತ್ತು ಅವರು ಜಪಾನ್ ಆಗಿರಲಿ ಅದು ಚೀನಾ ಆಗಿರಲಿ ಅದು ಭಾರತವಾಗಲಿ ಶ್ರೀಲಂಕಾ ಆಗಿರಲಿ ಬಾಂಗ್ಲಾದೇಶ ಆಗಿರಲಿ ಈ ವಿಷಯಗಳನ್ನು ಕಾರ್ಯಗತಗೊಳಿಸಲು ಅವರು ಬಯಸುತ್ತಾರೆ ನೀವು ಕಾಗದದ ತ್ಯಾಜ್ಯ ರಚನೆಯೊಂದಿಗೆ ಮಾಡುತ್ತಿದ್ದೀರಿ ಎಂದರೆ ನನ್ನ ಪ್ರಕಾರ ರಚನೆಯು ಕಾಗದದ ತ್ಯಾಜ್ಯದಿಂದ ಮಾಡಲ್ಪಟ್ಟಿದ್ದರೆ ಅದು ಅಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರು ಇದನ್ನು ಇಲ್ಲಿಯೂ ಹೇರಲು ಪ್ರಯತ್ನಿಸಬಹುದು ಆದ್ದರಿಂದ ಅವರು ಹೆಚ್ಚಾಗಿ ತಾವು ಈಗಾಗಲೇ ಪರೀಕ್ಷಿಸಿರುವ ಅವರು ಈಗಾಗಲೇ ಧನಸಹಾಯ ಮಾಡಿದ ವಿಷಯದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಾರೆ ಮತ್ತು ಅದೇ ರೀತಿ ಅನುಮೋದಿಸುವ ಅಧಿಕಾರಿಗಳೂ ಸಹ ಕೆಲವು ಹೊಸ ವಿಷಯಗಳನ್ನು ಅನುಮೋದಿಸುವಲ್ಲಿ ಸವಾಲನ್ನು ಹೊಂದಿದ್ದಾರೆ ಏಕೆಂದರೆ ಇದನ್ನು ಹೇಗೆ ಮೌಲ್ಯೀಕರಿಸಬೇಕು ಎಂಬುದನ್ನು ಪರೀಕ್ಷಿಸಬಹುದು ತಂತ್ರಜ್ಞಾನ ಮತ್ತು ಭಾಗವಹಿಸುವ ವಾಕ್ಚಾತುರ್ಯ ವಿಪತ್ತು ಸಂದರ್ಭದಲ್ಲಿ ವಾಸ್ತುಶಿಲ್ಪ ವೃತ್ತಿಯು ಏಕ ದೃಷ್ಟಿಯಿಂದ ಹಂಚಿಕೆಯ ದೃಷ್ಟಿಗೆ ಸ್ಥಳಾಂತರಗೊಂಡ ಪೀಳಿಗೆಯಲ್ಲಿ ನಾವು ವಾಸಿಸುತ್ತಿದ್ದೇವೆ ಬಿಲ್ಡ್ ಬ್ಯಾಕ್ ಬೆಟ್ಟರ್ನ ಮೊದಲ ಆವೃತ್ತಿಯಲ್ಲಿ ಮೈಕೆಲ್ ಲಿಯಾನ್ಸ್ ಮತ್ತು ಇತರ ಲೇಖಕರು ವಿವಿಧ ಸಹಭಾಗಿತ್ವದ ವಿಧಾನಗಳು ಯಶಸ್ವಿಯಾಗಿವೆ ಎಂದು ತೋರಿಸಿಕೊಟ್ಟಿದ್ದಾರೆ ಮತ್ತು ನಿಸ್ಸಂಶಯವಾಗಿ ಅವರು ಪ್ರತಿ ವಿಧಾನಗಳ ಸಾಧಕ ಬಾಧಕಗಳನ್ನು ಖರೀದಿಸಿದರು ಮತ್ತು ವಿವಿಧ ಉದಾಹರಣೆಗಳನ್ನು ತರುತ್ತಾರೆ ಲೈಕ್ ಅವರಲ್ಲಿ ಹೆಚ್ಚಿನವರು ಜನರನ್ನು ಕೇಂದ್ರದಲ್ಲಿ ಇರಿಸುವ ಬಗ್ಗೆ ಮಾತನಾಡುತ್ತಿದ್ದಾರೆ ದಕ್ಷಿಣ ಭಾರತದ ಮೀನುಗಾರರ ಒಕ್ಕೂಟದ ಸಮಾಜಗಳಾ ಕೆಲವು ಉದಾಹರಣೆಗಳಲ್ಲಿ ನಾವು ನೋಡಬಹುದು ಅಲ್ಲಿ ಬೆನ್ನಿ ಕುರಿಯಾಕೋಸ್ ಅವರು ದಸ್ತಾವೇಜಿನಿಂದ ವಿನ್ಯಾಸದ ನಿರ್ಮಾಣದವರೆಗೆ ಪೂರ್ಣಗೊಳ್ಳುವ ಬಾಟಮ ಅಪ್ ವಿಧಾನವನ್ನು ಜಾರಿಗೆ ತಂದಿದ್ದಾರೆ ಮತ್ತು ಒಂದ ರಿಂದ ಒಂದು ಸಮಾಲೋಚನೆ ಪ್ರಕ್ರಿಯೆಯು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ನಿಮಗೆ ತಿಳಿದಿರುವಂತೆ ಬರ್ನ್ಸ್ಟೈನ್ ಮತ್ತು ಸುಷ್ಮಾ ಅಯ್ಯಂಗಾರ್ ಅವರು ವಸತಿ ನಿರ್ಮಾಣದ ಮಾದರಿಗಳು ದುರ್ಬಲ ಸ್ವ ನಿರ್ಮಿತ ವಸತಿಗಳಿಂದ ಸುರಕ್ಷಿತ ಗುತ್ತಿಗೆದಾರರಿಂದ ನಡೆಸಲ್ಪಡುವ ಸ್ಥಳಗಳಿಗೆ ಹೇಗೆ ಬದಲಾಗಿದೆ ಎಂಬುದರ ಕುರಿತು ಅವರು ಮಾತನಾಡಿದರು ಮತ್ತು ಅವರು ಮಾಲೀಕರಿಂದ ಚಾಲಿತ ಮುನ್ನುಡಿ ವಿಧಾನಗಳಿಗೆ ಒತ್ತು ನೀಡುತ್ತಾರೆ ಮತ್ತು ನಿರ್ದಿಷ್ಟ ಮೊನೊಗ್ರಾಫ್ ಮಾಲೀಕರ ಚಾಲಿತ ಪ್ರಕ್ರಿಯೆಯನ್ನು ವಿವಿಧ ಸೇರ್ಪಡೆಗಳ ಬಗ್ಗೆ ಚರ್ಚಿಸುವ ಇತರ ಅಂಶಗಳಿವೆ ಒಂದು ಸಮಯದಲ್ಲಿ ಒಂದು ಮನೆ ಹೇಗೆ ಒಂದು ಮನೆಯಿಂದ 100 ಕ್ಕೆ ಗುಣಿಸುವುದು ಮತ್ತು ಒಂದು ಕ್ಲಸ್ಟರ್ನಿಂದ ಅನೇಕ ಕ್ಲಸ್ಟರ್ಗಳಿಗೆ ಪುನರಾವರ್ತನೆಯಾಗುವುದು ಆದ್ದರಿಂದ ಇಲ್ಲಿ ವಿಭಿನ್ನ ಮಾಲೀಕ ಚಾಲಿತ ಮತ್ತು ಗುತ್ತಿಗೆದಾರ ಚಾಲಿತ ಪ್ರಕ್ರಿಯೆಗಳು ಕಾರ್ಯನಿರ್ವಹಿಸುತ್ತವೆ ವಿಶೇಷವಾಗಿ ಅದರ ನಿರ್ಮಿತ ರೂಪಗಳ ಪ್ರಗತಿಯ ದೃಷ್ಟಿಯಿಂದ ಮತ್ತು ಅವರು ಸ್ಕೀಮಾಟಾ ಅಥವಾ ಮಾದರಿಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತಾರೆ ಮತ್ತು ನಂತರ ಅವರು ಆ ಇಡೀ ಮಾದರಿಯಲ್ಲಿ ಒಂದು ಕ್ಲಸ್ಟರ್ನ ಪ್ರಮಾಣದಲ್ಲಿರಲಿ ವಸಾಹತಿನ ಪ್ರಮಾಣದಲ್ಲಿರಲಿ ಅದನ್ನು ಹೇಗೆ ಪುನರಾವರ್ತಿಸಬಹುದು ಆದ್ದರಿಂದ ಅವರು ಪ್ರತಿ ಮಾದರಿಯ ಸಾಧಕ ಬಾಧಕಗಳೆರಡೂ ಹೀಗೆಯೇ ಇದ್ದಾವೆ ಭೂ ಅಧಿಕಾರಾವಧಿ ಮತ್ತು ಮಾಲೀಕತ್ವದ ಸಮಸ್ಯೆಗಳೂ ಇವೆ ಮೊದಲು ಮನೆಗಳನ್ನು ಹೊಂದಿರುವ ಜನರು ಮತ್ತು ವಿಪತ್ತಿನಲ್ಲಿ ಮನೆಗಳನ್ನು ಕಳೆದುಕೊಂಡಿರುವ ಜನರು ಬಹುಶಃ ಸಹಾಯ ಸಂಸ್ಥೆ ಬೆಂಬಲಿಸಿದಾಗ ಅವರು ಅಧಿಕಾರಾವಧಿಯನ್ನು ಪೂರ್ಣಾವಧಿಯನ್ನು ನೀಡದಿರಬಹುದು ಆದರೆ ಸ್ವಲ್ಪ ಹಣವನ್ನು ಹೊಂದಿರುವ ಮನೆಗಳನ್ನು ಹೊಂದಿರದ ಜನರು ಆದರೆ ಈಗ ಅವರು ಭೂಮಿಯನ್ನು ಕೊಂಡುಕೊಳ್ಳಲು ಸಾಧ್ಯವಾಯಿತು ಮತ್ತು ನಂತರ ಅವರಿಗೆ ಒಂದು ಅಧಿಕಾರಾವಧಿ ಇದೆ ಆದ್ದರಿಂದ ಅಧಿಕಾರಾವಧಿಯಲ್ಲಿ ಮತ್ತು ಮಾಲೀಕತ್ವದ ಅಂಶಗಳಲ್ಲಿ ಯಾವಾಗಲೂ ವ್ಯತ್ಯಾಸಗಳು ಕಂಡುಬರುತ್ತವೆ ನೆರವು ಏಜೆನ್ಸಿಗಳು ಏನು ನೀಡಿವೆ ಮತ್ತು ಜನರು ಏನು ಅಭಿವೃದ್ಧಿಪಡಿಸಿದ್ದಾರೆ ಎಂಬ ಪ್ರತಿಕ್ರಿಯೆಗಳನ್ನು ನೀವು ನೋಡಬಹುದು ವೈಯಕ್ತೀಕರಣವು ಯಾವಾಗಲೂ ಇರುತ್ತದೆ ಅದು ಸಾಂಸ್ಕೃತಿಕ ಕೊರತೆಗಳಿಗೆ ಒಂದು ನೈಸರ್ಗಿಕ ಪ್ರತಿಕ್ರಿಯೆಯಾಗಿದ್ದು ಅದು ಅಡಿಗೆಮನೆಯಾಗಲಿ ಅದು ಧಾರ್ಮಿಕವಾಗಲಿ ನೀವು ನೋಡಬಹುದಾದ ಶೌಚಾಲಯವನ್ನು ಪೂಜಾ ಸ್ಥಳವಾಗಿ ಪರಿವರ್ತಿಸಲಾಗಿದೆ ಅಂದರೆ ಧಾರ್ಮಿಕ ಅಂಶಗಳೊಂದಿಗೆ ಹೆಚ್ಚು ಸಂಬಂಧವಿದೆ ಎಂದರ್ಥ ಇಬ್ಬರು ಸಹೋದರರು ಒಂದು ಕುಟುಂಬವನ್ನು ಪ್ರತಿನಿಧಿಸಲು ಒಂದೇ ಸೂರಿನ ಮೇಲೆ ವಿಸ್ತರಿಸಿದ್ದಾರೆ ಆದ್ದರಿಂದ ಒಂದು ಕುಟುಂಬವಿದೆ ಸುನಾಮಿಯಲ್ಲಿ ಗಂಡನನ್ನು ಕಳೆದುಕೊಂಡ ಮಹಿಳೆ ಆಕೆಗೆ ಯಾವುದೇ ಜೀವನೋಪಾಯದ ಬೆಂಬಲವಿಲ್ಲ ಆದ್ದರಿಂದ ಅವಳು ಒಂದು ಮನೆಯನ್ನು ಅಭಿವೃದ್ಧಿಪಡಿಸಿದಳು ಜನರಿಗೆ ಆಟವಾಡಲು ಸ್ಥಳವಿಲ್ಲ ಆದ್ದರಿಂದ ಅವರು ಹತ್ತಿರದ ಸಾರ್ವಜನಿಕ ಸ್ಥಳಗಳನ್ನು ಅತಿಕ್ರಮಿಸಲು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಈ ಸ್ಥಳವನ್ನು ಹೇಗೆ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಈ ಸ್ಥಳವನ್ನು ಹೇಗೆ ಮಾರ್ಪಡಿಸಲಾಗಿದೆ ಎಂಬುದಕ್ಕೆ ಹಲವು ಆಯಾಮಗಳಿವೆ ಸಾಮಾನ್ಯ ಮಟ್ಟ ಮತ್ತು ವಿಪತ್ತುಗಳ ಸಾಮಾನ್ಯತೆ ಪರಿಹಾರ ಏಜೆನ್ಸಿಗಳು ಸಾಮಾನ್ಯವಾಗಿ ಅವರು ವಸತಿ ತಲುಪಿಸುವ ವಿಧಾನದ ಬಗ್ಗೆ ಗಮನ ಹರಿಸುವುದಿಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಡಿಮೆ ವೆಚ್ಚದ ಸಾಮಾಜಿಕ ವಸತಿ ಯೋಜನೆಗಳಲ್ಲಿ ಯಾವುದೇ ಅನುಭವವಿಲ್ಲ ಹಣಕಾಸಿನ ಕಾರ್ಯವಿಧಾನಗಳಿಲ್ಲ ಅಥವಾ ಅವು ಕೆಲವೊಮ್ಮೆ ಆಳವಾದ ಶ್ರೀಮಂತಿಕೆ ಮತ್ತು ಸ್ಥಾಪಿತ ಅನೌಪಚಾರಿಕ ವಲಯವನ್ನು ಹೊಂದಿರುವುದಿಲ್ಲ ಎಂದು ಉಹಿಸಿಕೊಳ್ಳಿ ಆದ್ದರಿಂದ ಇದು ಒಂದು ರೀತಿಯ ನಂಬಿಕೆ ವ್ಯವಸ್ಥೆಯಾಗಿದ್ದು ಪರಿಹಾರ ಸಂಸ್ಥೆಗಳು ನೆರವು ಏಜೆನ್ಸಿಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಬಂದಾಗ ಈ ಜನರು ಸ್ವಯಂ ನಿರ್ಮಿತ ಕಾರ್ಯಕ್ರಮಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬ ಅನುಭವವಿಲ್ಲ ಅದು ಅವರ ಭಾಗವಹಿಸುವಿಕೆಯ ಕಾರ್ಯವಿಧಾನಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದು ಕುರುಡು ನಂಬಿಕೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ನಾವು ಚರ್ಚಿಸಿದ ವಿಷಯದ ಸ್ಥೂಲನಕ್ಷೆ ತಿಳುವಳಿಕೆಯನ್ನು ನೀವು ನೋಡಿದರೆ ಬೋನೊ ಮತ್ತು ವಿಲಿಯಂ ಹಂಟರ್ ಅವರು ಪುನರ್ನಿರ್ಮಾಣದ ಹಂತವಿರುವ ಒಂದು ಸುಂದರವಾದ ಪರಿಕಲ್ಪನಾ ರೇಖಾಚಿತ್ರವನ್ನು ರೂಪಿಸಿಕೊಂಡು ಬಂದಿದ್ದಾರೆ ಅದನ್ನು ಹೇಗೆ ವಿಭಿನ್ನ ಶಕ್ತಿಗಳೊಂದಿಗೆ ಕಾರ್ಯನಿರ್ವಹಿಸಲಾಗುತ್ತದೆ ಒಂದು ಪ್ರವಚನ ಅಲ್ಲಿ ವಿಪತ್ತುಗಳ ಪುನರ್ನಿರ್ಮಾಣಗಳು ಮತ್ತು ಸಾಮಾನ್ಯ ಅಭಿವೃದ್ಧಿ ಪ್ರಕ್ರಿಯೆಗಳು ಕಾರ್ಯನಿರ್ವಹಿಸುತ್ತವೆ ನಮಗೆ ಆಯ್ಕೆಗಳಿವೆ ನಮಗೆ ಸ್ಥಳಾಂತರ ಆಯ್ಕೆಗಳಿವೆ ನಮಗೆ ಅದೇ ಸ್ಥಳದಲ್ಲಿ ಇರುವ ಆಯ್ಕೆ ಇದೆ ನಮ್ಮಲ್ಲಿ ಕಟ್ಟಡದ ಮುದ್ರಣಕಲೆಗಳಿವೆ ನಮ್ಮಲ್ಲಿ ಅಂತರರಾಷ್ಟ್ರೀಯ ಸ್ಪರ್ಧೆಗಳಿವೆ ಆದ್ದರಿಂದ ಆಯ್ಕೆಗಳು ಮತ್ತು ಆಯ್ಕೆಗಳು ಮುಂದೆ ಬರುತ್ತವೆ ಅದು ಒಂದು ಗುಂಪಿನ ಶಕ್ತಿಯಾಗಿದೆ ಭೂ ಸಮಸ್ಯೆಗಳು ಮತ್ತು ಅಧಿಕಾರಾವಧಿಯನ್ನು ನಾನು ನಿಮ್ಮೊಂದಿಗೆ ಮಾಲೀಕತ್ವ ಬಾಡಿಗೆ ಮತ್ತು ಸ್ಕ್ವಾಟಿಂಗ್ ಬಗ್ಗೆ ಚರ್ಚಿಸಿದ್ದೇನೆ ಭೌತಿಕತೆ ವಿನಾಶದ ಪ್ರಮಾಣ ಪುನರಾವರ್ತಿತ ತಂತ್ರಜ್ಞಾನ ವಿಪತ್ತಿನ ಭೌಗೋಳಿಕತೆ ಸ್ಥಳಾಂತರ ವಸತಿ ಪ್ರಕಾರ ಮತ್ತು ನಿರ್ಮಾಣ ಉದ್ಯಮ ಸಾಮಾಜಿಕ ಸಂಬಂಧಗಳು ಸಾಮಾಜಿಕ ಸಂಕೀರ್ಣತೆಗಳು ಬಡತನ ಬಡತನವು ವಿಪತ್ತು ಅಪಾಯ ಮತ್ತು ದುರ್ಬಲತೆಯೊಂದಿಗೆ ನೇರ ಸಮೀಕರಣವನ್ನು ಹೊಂದಿದೆ ಆಗಾಗ್ಗೆ ವಿಪತ್ತಿನಿಂದ ಪ್ರಭಾವಿತರಾಗುವ ಅಂಚಿನಲ್ಲಿರುವ ಪ್ರಾತಿನಿಧ್ಯ ವ್ಯವಸ್ಥೆಗಳು ಶಕ್ತಿ ಅದು ಸ್ಥಳೀಯ ಸರ್ಕಾರವಾಗಲಿ ಅದು ಏಜೆನ್ಸಿಯಾಗಲಿ ಅದು ಫ್ಯೂಡಲ್ ವ್ಯವಸ್ಥೆಯಾಗಲಿ ಆದ್ದರಿಂದ ಅಲ್ಲಿಯೇ ಸಿದ್ಧಾಂತಗಳು ಅವರು ಅಭಿವೃದ್ಧಿಯನ್ನು ಹೇಗೆ ಗ್ರಹಿಸುತ್ತವೆ ಎಂಬುದನ್ನು ರೂಪಿಸುತ್ತದೆ ಹಣ ಮತ್ತು ನೀತಿಗಳ ಮೇಲೆ ನಿಯಂತ್ರಣ ಸಾಧಿಸುವ ರಾಜಕೀಯ ಸಾಮರ್ಥ್ಯ ಅಭಿವೃದ್ಧಿ ಆದ್ದರಿಂದ ಸಂಕ್ಷಿಪ್ತ ಸಾರಾಂಶದಲ್ಲಿ ಇಯಾನ್ ಡೇವಿಸ್ ಪ್ರತಿಬಿಂಬಿಸುತ್ತಾನೆ ಆಶ್ರಯವನ್ನು ಒಂದು ಪ್ರಕ್ರಿಯೆಯಾಗಿ ಪರಿಗಣಿಸಬೇಕು ಆದರೆ ವಸ್ತುವಾಗಿ ಪರಿಗಣಿಸಬಾರದು ಮತ್ತು ನಮ್ಮ ದೈನಂದಿನ ಅವಲೋಕನಗಳಲ್ಲಿ ನಾವು ಎದುರಿಸುತ್ತಿರುವ ಈ ಸಂಪೂರ್ಣ ಪ್ರಕರಣಗಳು ಮತ್ತು ಉದಾಹರಣೆಗಳೆಂದರೆ ಮನೆ ತಯಾರಿಕೆ ಅಥವಾ ವಿಪತ್ತುಗಳ ನಂತರ ಪುನಃ ತಯಾರಿಸಲು ಹೆಚ್ಚು ಸಾಂಸ್ಕೃತಿಕವಾಗಿ ಸೂಕ್ಷ್ಮ ವಿಧಾನಗಳಿಗೆ ಇದು ಕರೆ ನೀಡುತ್ತದೆ ಆದ್ದರಿಂದ ಸಂಸ್ಕೃತಿ ಬಹಳ ಮುಖ್ಯ ಮತ್ತು ಸ್ಥಳ ಮತ್ತು ಸ್ಥಳದ ತಾತ್ವಿಕ ತಿಳುವಳಿಕೆ ಮತ್ತು ಸ್ಥಳವನ್ನು ಮಾಡುವ ಪ್ರಕ್ರಿಯೆಯ ತಿಳುವಳಿಕೆ ವಾಸ್ತುಶಿಲ್ಪಿ ಅರ್ಥಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ ಮತ್ತು ಈ ನಿರ್ದಿಷ್ಟ ವಿಷಯವು ನಿಮ್ಮನ್ನು ಪ್ರತಿಬಿಂಬಿಸುವ ಕಲಿಕೆಯನ್ನು ನೋಡಲು ಇನ್ನೂ ಹೆಚ್ಚಿನ ಚರ್ಚೆಯ ಅಗತ್ಯವಿದೆ ಅಭ್ಯಾಸದಿಂದ ನಾವು ಹೇಗೆ ಕಲಿಯುತ್ತೇವೆ ಎಂಬುದು ಬಹಳ ಮುಖ್ಯ ಎಂದು ತಿಳಿಯಿರಿ ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು